ಈ 17ನೇ ಉಪನ್ಯಾಸಕ್ಕೆ ಸ್ವಾಗತ ಇಲ್ಲಿ ನಾವು 2 ಪ್ರಮುಖ ಸೂಕ್ಷ್ಮ ತರಂಗ ಸಾಧನಗಳ ಚದುರುವಿಕೆ ನಿಯತಾಂಕಗಳನ್ನು ನೋಡುತ್ತೇವೆ ಒಂದು ಕಪ್ಲರ್ ಮತ್ತೊಂದು ಮ್ಯಾಜಿಕ್ ಟೀ ಈಗ ಕಪ್ಲರ್ನ ಪ್ರಾಮುಖ್ಯತೆ ಏನು ನೀವು ಒಂದು ಭಾಗದಿಂದ ಶಕ್ತಿಯನ್ನು ಇನ್ನೊಂದು ಭಾಗಕ್ಕೆ ಕಪಲ್ ಮಾಡಲು ಬಯಸಿದರೆ ನಾವು ಕಪ್ಲರ್ನ್ನು ಬಳಸುತ್ತೇವೆ ಆದರ ಇತರ ಉಪಯೋಗಗಳು ಸಹ ಇದರ ಕೊನೆಯ ಭಾಗದಲ್ಲಿ ಬರುತ್ತವೆ ಮೂಲತಃ ಜಾಲ ವಿಶ್ಲೇಷಕವನ್ನು ಅವಲಂಬಿಸಿರುವ ಆಧುನಿಕ ಸೂಕ್ಷ್ಮ ತರಂಗ ಮಾಪನ ಅಲ್ಲಿ ಕಪ್ಲರ್ ಬಹಳ ಮೂಲಭೂತ ಸಾಧನವಾಗಿದೆ ಅದೇ ರೀತಿ ಮ್ಯಾಜಿಕ್ ಟೀ ಆಗಿದೆ ಇದು ಏಕೆ ಮ್ಯಾಜಿಕ್ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಅದರ ಬಗ್ಗೆ ಮ್ಯಾಜಿಕಲ್ ಏನೂ ಇಲ್ಲ ಅದನ್ನು ಚೆನ್ನಾಗಿ ಅರ್ಥೈಸಲಾಗಿದೆ ಆದರೆ ವಿಷಯವೆಂದರೆ ಮ್ಯಾಜಿಕ್ ಟೀ ಬಹಳ ಮುಖ್ಯವಾದ ಭಾಗವಾಗಿದೆ ಮತ್ತೊಂದು ಅತ್ಯಂತ ಆಧುನಿಕ ಸೂಕ್ಷ್ಮ ತರಂಗ ಉಪಕರಣ ರಾಡರ್ ಆಗಿದೆ ಆದ್ದರಿಂದ ನಾವು ಈ 2ನ್ನು ಆಯ್ಕೆ ಮಾಡಿದ್ದೇವೆ ಆ ಜಾಲ ವಿಶ್ಲೇಷಕವು ಮಾಪನ ಸಾಧನವಾಗಿದೆ ಯಾವುದೇ ವಸ್ತುವನ್ನು ಪತ್ತೆ ಹಚ್ಚಲು ನಿಮಗೆ ಉಪಯುಕ್ತ ಸಾಧನವಾಗಿರುವ ರಾಡರ್ ಇದು ಸೂಕ್ಷ್ಮ ತರಂಗ ಸಂವೇದಕವಾಗಿದೆ ಆದ್ದರಿಂದ ತುಂಬಾ ದೂರದಲ್ಲಿರುವ ನಮಗೆ ಕಾಣಿಸದ ಯಾವುದೇ ವಸ್ತುವನ್ನು ರಾಡರ್ ಮೂಲಕ ಪತ್ತೆ ಮಾಡಬಹುದು ಆದ್ದರಿಂದ ಅದು ಆ ರಾಡರ್ನ ಮೂಲಭೂತ ಭಾಗಗಳಲ್ಲಿ ಒಂದಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಕಪ್ಲರ್ ಮತ್ತು ಮ್ಯಾಜಿಕ್ ಟೀಗಳ ಚದುರುವಿಕೆ ನಿಯತಾಂಕಗಳನ್ನು ಆಧಾರಿತ ವಿವರಣೆಯನ್ನು ನೋಡುತ್ತೇವೆ ಈಗ ಮೊದಲು ನೋಡಿ ಸರ್ಕ್ಯೂಟ್ಗಳಲ್ಲಿ ನಾವು ಶಕ್ತಿಯನ್ನು ವಿಭಜಿಸಬೇಕಾಗಿದೆ ನಾನು ಮುಖ್ಯ ವಿದ್ಯುತ್ ಮಾರ್ಗವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಅದರಿಂದ ನಾನು ವಿದ್ಯುತ್ ತಂತಿಗಳ ವಿತರಣೆಯನ್ನು ಬಯಸುತ್ತೇನೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಡಿಮೆ ಆವರ್ತನ ಶಕ್ತಿ ವಿದ್ಯುತ್ ಶಕ್ತಿಯನ್ನು ವಿವಿಧ ಶಾಖೆಗಳಾಗಿ ವಿಂಗಡಿಸಲಾಗಿದೆ ಅದೇ ರೀತಿ ಹೆಚ್ಚಿನ ಆವರ್ತನದಲ್ಲಿ ಸಹ ನಾನು ಶಕ್ತಿಯ ಮೂಲವನ್ನು ಹೊಂದಿದ್ದೇನೆ ಎಂದು ಭಾವಿಸಿದರೆ ಅದರಿಂದ ನಾನು ಶಕ್ತಿಯನ್ನು ವಿತರಿಸಲು ಬಯಸುತ್ತೇನೆ ಆದ್ದರಿಂದ ಇದನ್ನು ಶಕ್ತಿ ವಿಭಾಜಕ ಎಂದು ಕರೆಯಲಾಗುತ್ತದೆ ಅಂತೆಯೇ ಹಲವಾರು ಶಕ್ತಿಗಳು ಬರುತ್ತಿದ್ದರೆ ನಾನು ಕೆಲವೊಮ್ಮೆ ಶಕ್ತಿಯನ್ನು ಸಂಯೋಜಿಸಬೇಕಾಗುತ್ತದೆ ಆದ್ದರಿಂದ ಪವರ್ ಡಿವೈಡರ್ ಅಥವಾ ಕಂಬೈನರ್ ಯಾವುದೇ ಸಾಧನಗಳಲ್ಲಿ ನಿಮಗೆ ಕನಿಷ್ಠ 3 ಪೋರ್ಟ್ ಅಗತ್ಯವಿರುತ್ತದೆ ಆದ್ದರಿಂದ ಇವುಗಳು ನಾವು ಇಲ್ಲಿಯವರೆಗೆ ನೋಡಿದಂತೆ 2 ಪೋರ್ಟ್ ಸಾಧನಗಳಲ್ಲ ಆದ್ದರಿಂದ ಕನಿಷ್ಠ 3 ಪೋರ್ಟ್ಗಳು 4 ಪವರ್ ಡಿವಿಜನ್ ಇರುತ್ತದೆ ಇನ್ಫುಟ್ ಬರುವ ಕನಿಷ್ಠ ಒಂದು ಪೋರ್ಟ್ ಅಗತ್ಯವಿದೆಯೆಂದು ನೀವು ನೋಡಬಹುದು ಮತ್ತು ಅದು ಕನಿಷ್ಠ 2 ರಲ್ಲಿ ವಿಂಗಡಿಸಲ್ಪಡುತ್ತದೆ ಆದ್ದರಿಂದ ಕನಿಷ್ಠ 3 ಪೋರ್ಟ್ಗಳು ಬೇಕಾಗುತ್ತವೆ ಆದ್ದರಿಂದ ಪವರ್ ಡಿವಿಜನ್ ಸಂದರ್ಭದಲ್ಲಿ ಇಲ್ಲಿಗೆ ಬರುತ್ತಿದೆ ಮತ್ತು ನಂತರ ಔಟ್ಪುಟ್ ಪೋರ್ಟ್ನಲ್ಲಿ ಕೆಲವು ಮತ್ತು ಇನ್ನೊಂದು ಬರುತ್ತಿದೆ ಎಂದು ಹೇಳೋಣ ಈಗ ಅದು ನಷ್ಟವಿಲ್ಲದಿದ್ದಲ್ಲಿ ಪ್ಲಸ್ ಇಲ್ಲಿ ಮಾಡಿದ ಗೆ ಸಮಾನವಾಗಿರುತ್ತದೆ ಆದರೆ ಯಾವಾಗಲೂ ಈ ವಿಭಾಗವು ನಷ್ಟವಿಲ್ಲದಿರಬಹುದು ಆ ಸಂದರ್ಭದಲ್ಲಿ ಸಾಧನದೊಳಗೆ ಸ್ವಲ್ಪ ನಷ್ಟವೂ ಇರುತ್ತದೆ ಆದ್ದರಿಂದ ಇದು ನಷ್ಟವಿಲ್ಲದ ಪವರ್ ಡಿವೈಡರ್ ಆಗಿದೆ ಶಕ್ತಿ ಸಂಯೋಜನೆಗಾಗಿ ನಮಗೆ 2 ಇನ್ಫುಟ್ ಗಳು ಇನ್ಫುಟ್ ಬದಿಯಲ್ಲಿ 2 ಪೋರ್ಟ್ಗಳು ಬೇಕಾಗುತ್ತವೆ ಮತ್ತು ಅದು ನಮಗೆ ಔಟ್ಪುಟ್ನ್ನು ನೀಡುತ್ತದೆ ಮತ್ತೆ ಇದು ನಷ್ಟವಿಲ್ಲದ ಪ್ರಕರಣ ಆದರೆ ನೀವು ಇದನ್ನು ಹೊಂದಿಲ್ಲದಿದ್ದರೆ ಈ ಸಂಬಂಧವು ಹಿಡಿಯುವುದಿಲ್ಲ ಇಲ್ಲಿ ಕಳೆದುಹೋಗುವ ಕೆಲವು ಹೆಚ್ಚುವರಿ ಶಕ್ತಿಯೂ ಇರುತ್ತದೆ ಆದ್ದರಿಂದ 3 ಪೋರ್ಟ್ ಸೂಕ್ಷ್ಮ ತರಂಗ ಸರ್ಕ್ಯೂಟ್ನ್ನು ನಾವು ಈಗ ನೋಡುತ್ತೇವೆ ಈಗ ನಿಸ್ಸಂಶಯವಾಗಿ ನಷ್ಟವಿಲ್ಲದ ಶಕ್ತಿ ವಿಭಾಜಕ ಅಥವಾ ಶಕ್ತಿ ಸಂಯೋಜಕವನ್ನು ಹೊಂದಲು ಯಾವಾಗಲೂ ಬಯಸಲಾಗುತ್ತದೆ ಆದ್ದರಿಂದ ಸೂಕ್ಷ್ಮತರಂಗ ಸರ್ಕ್ಯೂಟ್ ನಷ್ಟವಿಲ್ಲದೆ ಇರಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಸಾಧನದೊಳಗೆ ಯಾವುದೇ ಶಕ್ತಿ ನಷ್ಟವಾಗುವುದಿಲ್ಲ ಅದೇ ರೀತಿ ಪೋರ್ಟ್ಗಳಲ್ಲಿನ ಪ್ರತಿರೋಧವು ಹೊಂದಿಕೆಯಾಗಬೇಕೆಂದು ನಾವು ಬಯಸುತ್ತೇವೆ ಪ್ರತಿರೋಧ ಹೊಂದಾಣಿಕೆಯ ಅಗತ್ಯವನ್ನು ನಾವು ವಿವರವಾಗಿ ಚರ್ಚಿಸಿದ್ದೇವೆ ಇಲ್ಲದಿದ್ದರೆ ಹೊಂದಾಣಿಕೆ ಇಲ್ಲದೆ ಶಕ್ತಿ ಕಳೆದುಹೋಗುತ್ತದೆ ಆದ್ದರಿಂದ ಪ್ರತಿ ಪೋರ್ಟ್ಗಳಲ್ಲಿನ ಪ್ರತಿಫಲನದ ಶಕ್ತಿ ನಷ್ಟವನ್ನು ತಪ್ಪಿಸಲು ಸಾಧನವು ಹೊಂದಿಕೆಯಾಗಬೇಕಾದರೆ ಹಾಗೆಯೇ ಈ ಸಾಧನಗಳು ನಿಷ್ಕ್ರಿಯ ಐಸೋಟ್ರೋಪಿಕ್ ವಸ್ತುವಿನಿಂದ ಮಾಡಲ್ಪಟ್ಟಿದ್ದರೆ ಅವುಗಳ ತೂಕವು ಕಡಿಮೆ ಇರುತ್ತದೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ಈ ಆಧುನಿಕ ದಿನಗಳ ಅನೇಕ ಅಪ್ಲಿಕೇಷನ್ಗಳಲ್ಲಿ ಈ ಸೂಕ್ಷ್ಮ ತರಂಗ ಸಾಧನಗಳು ಅವು ಸೂಕ್ಷ್ಮ ತರಂಗ ಎಲೆಕ್ಟ್ರೋನಿಕ್ ಸರ್ಕ್ಯೂಟ್ರಿ ಆಗಿರಬೇಕು ಅವು ದಿನದಿಂದ ದಿನಕ್ಕೆ ಚಿಕ್ಕದಾಗುತ್ತವೆ ಅವು ಕಡಿಮೆ ತೂಕವಾಗುತ್ತಿವೆ ಆದ್ದರಿಂದ ಅದಕ್ಕಾಗಿ ಫೆರೈಟ್ ಇತ್ಯಾದಿಗಳಂತಹ ಐಸೋಟ್ರೋಪಿಕ್ ಅಲ್ಲದ ವಸ್ತುಗಳನ್ನು ಬಳಸದಿರುವುದು ಉತ್ತಮವಾಗಿದೆ ಇದು ನಿಷ್ಕ್ರಿಯ ಐಸೋಟ್ರೋಪಿಕ್ ಸಾಧನವಾಗಿದ್ದರೆ ಪ್ಲಾನರ್ ತಂತ್ರಜ್ಞಾನಕ್ಕೆ ಹೋಗುವುದು ತುಂಬಾ ಸುಲಭವಾಗಿದೆ ಆದ್ದರಿಂದ ನೀವು ಪ್ಲಾನರ್ ತಂತ್ರಜ್ಞಾನಕ್ಕೆ ಹೋಗುವುದಕ್ಕಾಗಿ ಫೆರೈಟ್ನಂತಹ ಐಸೋಟ್ರೋಪಿಕ್ ಅಲ್ಲದ ವಸ್ತುಗಳನ್ನು ಹೊಂದಿದ್ದರೆ ಇದು ಪ್ಲಾನರ್ ತಂತ್ರಜ್ಞಾನಕ್ಕೆ ಸೂಕ್ತವಲ್ಲ ಆದ್ದರಿಂದ ಅದಕ್ಕಾಗಿಯೇ ಸಾಧನವು ನಿಷ್ಕ್ರಿಯ ಐಸೋಟ್ರೋಪಿಕ್ ಆಗಿರಬೇಕು ಎಂದು ನಾವು ಬಯಸುತ್ತೇವೆ ಮತ್ತು ಅದಕ್ಕಾಗಿಯೇ ಬೇಡಿಕೆಯು ಸಾಧನದ ಪರಿಭಾಷೆಯಲ್ಲಿರುತ್ತದೆ ಅದು ರೆಸಿಪ್ರೋಕಲ್ ಸಾಧನವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಅಂದರೆ ನಾವು 3 ಪೋರ್ಟ್ ಸೂಕ್ಷ್ಮ ತರಂಗ ಸಾಧನದಿಂದ ಬೇಡಿಕೆಯಿಡುತ್ತೇವೆ ನಮ್ಮ ಹಾರೈಕೆ ಪಟ್ಟಿ ಏನೆಂದರೆ ಅದು ನಷ್ಟವಿಲ್ಲದಂತಿರಬೇಕು ಅದು ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಿಕೆಯಾಗಬೇಕು ಮತ್ತು ಅದು ರೆಸಿಪ್ರೋಕಲ್ ಆಗಿರಬೇಕು ಎಂಬುವುದಾಗಿದೆ ಈಗ ದುರದೃಷ್ಟವಶಾತ್ ಗಣಿತದ ಪ್ರಕಾರ ಅದು ಸಾಧ್ಯವಿಲ್ಲ ಇದು ಅಸಾಧ್ಯ 3 ಪೋರ್ಟ್ ಸೂಕ್ಷ್ಮ ತರಂಗ ಜಾಲದಿಂದ ನಿಮ್ಮ ಎಲ್ಲಾ ಹಾರೈಕೆಗಳನ್ನು ನೀವು ಹೊಂದಲು ಸಾಧ್ಯವಿಲ್ಲ ಎಂದು ತೋರಿಸಬಹುದು ಯಾವುದಾದರೂ ನೀವು ಪಡೆಯುತ್ತೀರಿ ನೀವು ನಷ್ಟವಿಲ್ಲದ ವಿಷಯವನ್ನು ಪಡೆಯಬಹುದು ಎಂದು ಭಾವಿಸೋಣ ಆದ್ದರಿಂದ ನೀವು ನಷ್ಟದ ಸಾಧನವನ್ನು ಹೊಂದಿದ್ದೀರಿ ಇದರರ್ಥ ನೀವು ರೆಸಿಸ್ಟರ್ ಇತ್ಯಾದಿಗಳನ್ನು ಬಳಸಬಹುದು ನಂತರ ಸಾಧನದೊಳಗೆ ಹೆಚ್ಚಿನ ಪ್ರಮಾಣದ ನಷ್ಟ ಉಂಟಾಗುತ್ತದೆ ಆದರೆ ಅದು ನಿಮಗೆ ನೀವು ಹೊಂದಬಹುದಾದ ಪವರ್ ಡಿವಿಜನ್ ಅಥವಾ ಸಂಯೋಜನೆಯನ್ನು ನೀಡುತ್ತದೆ ನೀವು ಅದನ್ನು ಕೂಡ ಹೊಂದಬಹುದು ಅಲ್ಲಿ ಕೆಲವು ಹೊಂದಾಣಿಕೆಯಿರುವುದಿಲ್ಲ ಮತ್ತು ಆ ಸಂದರ್ಭದಲ್ಲಿ ನೀವು ನಷ್ಟವಿಲ್ಲದ ಮತ್ತು ರೆಸಿಪ್ರೋಕಲ್ ಸಾಧನವನ್ನು ಹೊಂದಬಹುದು ಅಂತೆಯೇ ನೀವು ರೆಸಿಪ್ರೋಕಲ್ ಅಲ್ಲದ ಸಾಧನವನ್ನು ಹೊಂದಬಹುದು ಆದರೆ ಅದು ನಷ್ಟವಿಲ್ಲದ್ದು ಮತ್ತು ಹೊಂದಾಣಿಕೆಯಿರುವಂತಹ ಸಾಧನವಾಗಿದೆ ಅದರ ಒಂದು ಉದಾಹರಣೆಯೆಂದರೆ ಯಾವುದೇ ಸೂಕ್ಷ್ಮತರಂಗ ಟ್ರಾನ್ಸ್ಮೀಟರ್ ಹೈ ಪವರ್ ಟ್ರಾನ್ಸ್ಮೀಟರ್ ಮತ್ತು ರಿಸಿವರ್ ಗಳ ಅದೇ ಸ್ಥಳಗಳಲ್ಲಿ ಹೆಚ್ಚು ಬಳಸಲಾಗುವ ಸರ್ಕ್ಯುಲೇಟರ್ ಒಂದು ಉದಾಹರಣೆ ರಾಡರ್ ಅಥವಾ ಇನ್ನೊಂದು ಉದಾಹರಣೆ ಸ್ಯಾಟಿಲೈಟ್ ಟ್ರಾನ್ಸ್ಮೀಟರ್ ಮತ್ತು ರಿಸಿವರ್ಗಳಾಗಿವೆ ಅಂತಹ ಸಂದರ್ಭದಲ್ಲಿ ಟ್ರಾನ್ಸ್ಮೀಟರ್ ರಾಡರ್ಗಾಗಿ ಶಕ್ತಿಯನ್ನು ಕಳುಹಿಸುವಾಗ ಟ್ರಾನ್ಸ್ಮೀಟರ್ ಹೆಚ್ಚಿನ ಶಕ್ತಿಯನ್ನು ಕಳುಹಿಸುತ್ತಿದೆ ಎಂದು ಭಾವಿಸೋಣ ಈಗ ರಿಸಿವರ್ ಗಳು ಅವು ಸಾಮಾನ್ಯವಾಗಿ ಆ ಸಿಗ್ನಲ್ನ್ನು ಪತ್ತೆ ಮಾಡುತ್ತವೆ ಅದು ಪ್ರತಿಫಲಿಸುವ ದೂರದಿಂದ ಬರುತ್ತವೆ ಆದ್ದರಿಂದ ಅದು ದುರ್ಬಲ ಸಂಕೇತವಾಗಿದೆ ಅದಕ್ಕಾಗಿಯೇ ರಿಸಿವರ್ಗಳು ಬಹಳ ಸೂಕ್ಷ್ಮವಾಗಿರುತ್ತವೆ ವಿವಿಧ ದುರ್ಬಲ ಸಂಕೇತಗಳನ್ನು ಅವು ಪತ್ತೆ ಮಾಡಬಹುದು ಆದರೆ ಟ್ರಾನ್ಸ್ಮೀಟರ್ ಪ್ರಸಾರ ಮಾಡುವಾಗ ರಿಸಿವರ್ ಆ ಶಕ್ತಿಯನ್ನು ಪಡೆದರೆ ಅದು ನಾಶವಾಗುತ್ತದೆ ಏಕೆಂದರೆ ಟ್ರಾನ್ಸ್ಮೀಟರ್ ಹೆಚ್ಚಿನ ಶಕ್ತಿಯನ್ನು ಕಳುಹಿಸುತ್ತಿದೆ ರಿಸಿವರ್ ಕಡಿಮೆ ಶಕ್ತಿಯನ್ನು ಪತ್ತೆ ಮಾಡುತ್ತದೆ ಈಗ ಆ ಸಮಯದಲ್ಲಿ ನೀವು ಟ್ರಾನ್ಸ್ಮೀಟರ್ ಮತ್ತು ರಿಸಿವರ್ಗಳನ್ನು ಪ್ರತ್ಯೇಕಿಸಬೇಕಾಗುತ್ತದೆ ಆ ಐಸೊಲೇಟರ್ ಸಾಮಾನ್ಯವಾಗಿ 3 ಪೋರ್ಟ್ಗಳನ್ನು ಹೊಂದಿರುತ್ತದೆ ಏಕೆಂದರೆ ಒಂದು ಪೋರ್ಟ್ನಲ್ಲಿ ಟ್ರಾನ್ಸ್ಮೀಟರ್ ನ್ನು ಮತ್ತೊಂದು ಪೋರ್ಟ್ನಲ್ಲಿ ರಿಸಿವರ್ನ್ನು ಹಾಕಲಾಗುತ್ತದೆ ಇನ್ನೊಂದು ಪೋರ್ಟ್ನಲ್ಲಿ ಶಕ್ತಿ ಹೋಗುವ ಅಥವಾ ಬರುವ ಸಾಧನವನ್ನು ಅಂದರೆ ಅಂಟೆನಾ ವನ್ನು ಹಾಕಲಾಗುತ್ತದೆ ಆದ್ದರಿಂದ 3 ಪೋರ್ಟ್ಗಳು ಅದು ಹರಡುವಾಗ ಅಥವಾ ಸ್ವೀಕರಿಸುವಾಗ 2 ಪೋರ್ಟ್ಗಳ ನಡುವೆ ಪ್ರತ್ಯೇಕತೆ ಇರಬೇಕು ಆ ಸಾಧನವನ್ನು ಸರ್ಕ್ಯುಲೇಟರ್ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಫೆರೈಟ್ ಎಂದು ಕರೆಯಲಾಗುವ ಈ ಐಸೋಟ್ರೋಪಿಕ್ ಅಲ್ಲದ ವಸ್ತುವಿನಿಂದ ತಯಾರಿಸಲಾಗುತ್ತದೆ ಆದರೆ ಅದು ತುಂಬಾ ದೊಡ್ಡದಾಗಿದೆ ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಜನರು ಕಡಿಮೆ ತೂಕದಲ್ಲಿ ಆ ವಸ್ತುಗಳನ್ನು ಹೇಗೆ ತಯಾರಿಸಬೇಕೆಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ 3 ಪೋರ್ಟ್ಗಳಲ್ಲಿ ಇದು ಒಂದು ಅಸಾಧ್ಯವಾಗಿದೆ ಸರ್ಕ್ಯುಲೇಟರ್ವು 3 ಪೋರ್ಟ್ಗಳನ್ನು ನಷ್ಟವಿಲ್ಲದ ಎಲ್ಲಾ ಪೋರ್ಟ್ಗಳಿಗೆ ಹೊಂದಿಕೆಯಾಗುವಂತಹ ಫೆರೈಟ್ನಂತಹ ಆನ್ಐಸೋಟ್ರೋಪಿಕ್ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಆದರೆ ಸಮಸ್ಯೆ ಎಂದರೆ ಇದು ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಇದು ಇಡೀ ವ್ಯವಸ್ಥೆಯ ತೂಕವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಅಲ್ಲಿ ರೆಸಿಸ್ಟಿವ್ ಡಿವೈಡರ್ಕೂಡ ಇದೆ ಆ ಸಂದರ್ಭದಲ್ಲಿ ನೀವು ನಷ್ಟವನ್ನು ಅನುಭವಿಸುತ್ತೀರಿ ಎಂದು ನಾನು ಹೇಳಿದ್ದೇನೆ ಆದರೆ ಇದು ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಿಕೆಯಾಗುತ್ತದೆ ಐಸೋಟ್ರೋಪಿಕ್ ವಸ್ತುಗಳಿಂದ ಮಾಡಲ್ಪಟ್ಟ ಅನಾನುಕೂಲವೆಂದರೆ ನಮಗೆ ಹೆಚ್ಚಿನ ಇನ್ಸೆರ್ಶನ್ ನಷ್ಟವಿದೆ ನಮ್ಮಲ್ಲಿ 3 ಪೋರ್ಟ್ ಬದಲಿಗೆ 4 ಪೋರ್ಟ್ ಇದ್ದರೆ ಅದನ್ನು ಡೈರೆಕ್ಷನಲ್ ಕಪ್ಲರ್ ಎಂದು ಕರೆಯಲಾಗುತ್ತದೆ ಅದು 4 ಪೋರ್ಟ್ಗಳನ್ನು ಹೊಂದಿದೆ ಅದು ನಷ್ಟವಿಲ್ಲದ್ದು ಅದು ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಿಕೆಯಾಗುತ್ತದೆ ನಿಷ್ಕ್ರಿಯ ಐಸೋಟ್ರೋಪಿಕ್ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅದು ರೆಸಿಪ್ರೋಕಲ್ ಆಗಿದೆ ಆದ್ದರಿಂದ 3 ಪೋರ್ಟ್ ಬದಲಿಗೆ ನಾವು ಮತ್ತೊಂದು ಪೋರ್ಟ್ನ್ನು ತೆರೆದರೆ ಸ್ಪಷ್ಟವಾಗಿ ಇದರರ್ಥ ನಾವು ಹೆಚ್ಚು ಎಲೆಕ್ಟ್ರೋನಿಕ್ ಸರ್ಕ್ಯೂಟ್ರಿಯನ್ನು ಹೊಂದಿದ್ದೇವೆ ಆದ್ದರಿಂದ 4 ಪೋರ್ಟ್ ಆದರೆ ನಮ್ಮಲ್ಲಿ 4 ಪೋರ್ಟ್ ಇದ್ದರೆ ನಮ್ಮ ಹಾರೈಕೆ ಪಟ್ಟಿಯನ್ನು ನಾವು ಪೂರ್ಣಗೊಳಿಸಿದ್ದೇವೆ ಸೂಕ್ಷ್ಮ ತರಂಗ ಜಾಲದಿಂದ ನಾವು ಬೇಡಿಕೆಯಿರುವ 3 ಗುಣಲಕ್ಷಣಗಳನ್ನು ನಾವು ಹೊಂದಿದ್ದೇವೆ ಅದು ನಷ್ಟವಿಲ್ಲದ್ದು ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಿಕೆಯಾಗುವಂತದ್ದು ಹೊಂದಾಣಿಕೆ ಮತ್ತು ರೆಸಿಪ್ರೋಕಲ್ ಎಲ್ಲಾವನ್ನು ಅದು ಪೂರೈಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಡೈರೆಕ್ಷನಲ್ ಕಪ್ಲರ್ ಅಥವಾ ಕಪ್ಲರ್ ಗಳು ತುಂಬಾ ಒಳ್ಳೆಯವು ಏಕೆಂದರೆ ಅವು ನಮ್ಮ ಎಲ್ಲಾ ಹಾರೈಕೆ ಪಟ್ಟಿಯನ್ನು ಪೂರೈಸುತ್ತವೆ ಆದ್ದರಿಂದ ಅವುಗಳನ್ನು ಸೂಕ್ಷ್ಮ ತರಂಗ ಸರ್ಕ್ಯೂಟ್ಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಇದು ಒಂದು ನಮ್ಮ ಲ್ಯಾಬ್ನಲ್ಲಿ ನಾವು ಈ ಡೈರೆಕ್ಷನಲ್ ಕಪ್ಲರ್ನ್ನು ಹೊಂದಿದ್ದೇವೆ ಇದು ತರಂಗ ಮಾರ್ಗದರ್ಶಿ ಆಧಾರಿತ ಡೈರೆಕ್ಷನಲ್ ಕಪ್ಲರ್ ಆಗಿದೆ ನೀವು ಪ್ಲನಾರ್ ಡೈರೆಕ್ಷನಲ್ ಕಪ್ಲರ್ಗಳು ಅಥವಾ ಏಕಾಕ್ಷ ಡೈರೆಕ್ಷನಲ್ ಕಪ್ಲರ್ಗಳನ್ನು ಸಹ ಹೊಂದಬಹುದು ಆದರೆ ನೀವು ಯಾವುದೇ ಅಂಟೆನಾ ವಿಕಿರಣವನ್ನು ಹೊಂದಲು ಬಯಸಿದರೆ ಮತ್ತು ಅದು ಎಷ್ಟು ಶಕ್ತಿಯನ್ನು ಕಳುಹಿಸುತ್ತಿದೆ ಎಂದು ಕಂಡುಹಿಡಿಯಲು ನೀವು ಬಯಸಿದರೆ ಈ ವಿಷಯವನ್ನು ಹೆಚ್ಚು ಬಳಸಲಾಗುತ್ತದೆ ಇದರ ಹೊರತು ನೀವು ಅದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನೋಡುತ್ತಿರುವ ಈ ಡೈರೆಕ್ಷನಲ್ ಕಪ್ಲರ್4 ಪೋರ್ಟ್ ಗಳನ್ನು ಹೊಂದಿದೆ ಈಗ ನೀವು ಇಲ್ಲಿ ನೋಡಬಹುದು ಮುಖ್ಯ ಶಕ್ತಿಯನ್ನು ಇಲ್ಲಿ ಪೋರ್ಟ್ 1ರಲ್ಲಿ ಸೇರಿಸಲಾಗಿದೆ ಇದು ಪೋರ್ಟ್ 2 ಆಗಿದ್ದು ಆ ಶಕ್ತಿಯು ಹೋಗುತ್ತದೆ ಆದ್ದರಿಂದ ಇಲ್ಲಿ ಮುಖ್ಯ ರೇಖೆ ಕೆಳಭಾಗದಲ್ಲಿದೆ 2 ತರಂಗ ಮಾರ್ಗದರ್ಶಿಗಳಿವೆ ಎಂದು ನೀವು ನೋಡುತ್ತೀರಿ ಒಂದು ಮೇಲೆ ಇದೆ ಇನ್ನೊಂದು ಇಲ್ಲಿದೆ ಆದ್ದರಿಂದ ಪೋರ್ಟ್ 1 ಮತ್ತು 2 ಮುಖ್ಯ ಸಾಲಿನಲ್ಲಿದೆ ನಾವು ಇದನ್ನು ಮುಖ್ಯ ಸಾಲಿನ ವಿಷಯ ಅಥವಾ ಮುಖ್ಯ ತರಂಗ ಮಾರ್ಗದರ್ಶಿ ಎಂದು ಕರೆಯುತ್ತೇವೆ ಇದು ನೀವು ಪೋರ್ಟ್ 3 ರಲ್ಲಿ ಹೊಂದಿರುವ ಸಹಾಯಕ ರೇಖೆಯಾಗಿದೆ ಈಗ ವಾಸ್ತವವಾಗಿ ಪೋರ್ಟ್ 4 ಇದೆ ಆದರೆ ಪೋರ್ಟ್ 4ನ್ನು ಸಾಮಾನ್ಯವಾಗಿ ಅನೇಕ ಅಪ್ಲಿಕೇಷನ್ಗಳಲ್ಲಿ ಬಳಕೆದಾರರು ತಲುಪಲಾಗುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಇದನ್ನು ಬಳಸಲಾಗುತ್ತದೆ ಕೆಲವೊಮ್ಮೆ ಇಲ್ಲ ಆದ್ದರಿಂದ ವಾಸ್ತವವಾಗಿ ಇದು 3 ಪೋರ್ಟ್ ಡೈರೆಕ್ಷನಲ್ ಕಪ್ಲರ್ಆಗಿದೆ ಇದು 4 ಪೋರ್ಟ್ನ್ನು ಹೊಂದಿದೆ ಆದರೆ ನಾವು ಅದನ್ನು ಪೋರ್ಟ್ ಎಂದು ಕರೆಯಬಾರದು ಏಕೆಂದರೆ ಹೊರಗಿನವರು ಆ ಪೋರ್ಟ್ನ ಎಲೆಕ್ಟ್ರಾನಿಕ್ಸ್ನ್ನು ತಲುಪದ ಹೊರತು ನೀವು ಅದನ್ನು ಪೋರ್ಟ್ ಎಂದು ಕರೆಯಲಾಗುವುದಿಲ್ಲ ಆದರೆ ನಿಮಗೆ ತೋರಿಸಲು ನಾವು ಇದನ್ನು ಪೋರ್ಟ್ ಎಂದು ಕರೆದಿದ್ದೇವೆ ವಾಸ್ತವವಾಗಿ ಪೋರ್ಟ್ ಅಲ್ಲ ಏಕೆಂದರೆ ಯಾವುದೇ ಶಕ್ತಿಯು ಹೊರಬರಲು ಸಾಧ್ಯವಿಲ್ಲ ಅಥವಾ ಇಲ್ಲಿಂದ ನೀಡಲು ಸಾಧ್ಯವಿಲ್ಲ ಈ ತುದಿಯಲ್ಲಿ ಶಕ್ತಿ ಬರುತ್ತಿದ್ದರೂ ಅದು ಹೊರಗಡೆ ತಲುಪಲಾಗುವುದಿಲ್ಲ ಅದಕ್ಕಾಗಿಯೇ ಅದು ಪೋರ್ಟ್ ಅಲ್ಲ ಆದರೆ ಅಲ್ಲಿ ನೀವು ಇದನ್ನು ತೆಗೆದುಹಾಕಬಹುದು ಮತ್ತು ಇಲ್ಲಿ ಹಾಕಿದರೆ ಅದನ್ನು ಇಲ್ಲಿ ಪೋರ್ಟ್ನ್ನಾಗಿ ಮಾಡಬಹುದು ಎಂದು ನಿಮಗೆ ತೋರಿಸುತ್ತದೆ ಈಗ ಈ ಡೈರೆಕ್ಷನಲ್ ಕಪ್ಲರ್ನ ಚದುರುವಿಕೆ ನಿಯತಾಂಕ ಯಾವುದು ಎಂದು ನಾವು ನೋಡೋಣ ನಾವು ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿದ್ದೇವೆ ಎಂದು ನಾವು ಮೊದಲು ನೋಡಿದ್ದೇವೆ ಅಂದರೆ ಅವು ಸೊನ್ನೆ ಆಗಿರಬೇಕು ಏಕೆಂದರೆ ಮ್ಯಾಚ್ ಅಂದರೆ ಯಾವುದೇ ಮಿಸ್ ಮ್ಯಾಚ್ ಇಲ್ಲ ಪೋರ್ಟ್ಗಳಲ್ಲಿ ಪ್ರತಿಫಲನಗಳಿಲ್ಲ ಆದ್ದರಿಂದ ಅದಕ್ಕಾಗಿಯೇ ನಾವು 4 ಪೋರ್ಟ್ಗಳಲ್ಲಿ 4 ಸೊನ್ನೆಗಳನ್ನು ಹಾಕಿದ್ದೇವೆ ಇತರವೂ ನಮಗೆ ಇನ್ನೂ ತಿಳಿದಿಲ್ಲ ಆದ್ದರಿಂದ ಎಲ್ಲಾ ಪೋರ್ಟ್ಗಳಲ್ಲಿ ಹೊಂದಾಣಿಕೆಯಿರುವುದರಿಂದ ಅವು ಎಸ್ ಮ್ಯಾಟ್ರಿಕ್ಸ್ ನ 4 ಅಂಶಗಳನ್ನು ಸೊನ್ನೆಗಳಾಗಿ ನೀಡುತ್ತವೆ ಮುಂದೆ ಡೈರೆಕ್ಷನಲ್ ಕಪ್ಲರ್ ರೆಸಿಪ್ರೋಕಲ್ ಎಂದು ನಮಗೆ ತಿಳಿದಿದೆ ರೆಸಿಪ್ರೋಕಲ್ ಎಂದರೆ ಜಾಲವು ರೆಸಿಪ್ರೋಕಲ್ ಆಗಿದ್ದರೆ ಅದರ ಎಸ್ ಮ್ಯಾಟ್ರಿಕ್ಸ್ ಸಮ್ಮಿತೀಯವಾಗಿರಬೇಕು ಎಂದು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ಜಾರಿಗೊಳಿಸಿದ ಆ ಸಮ್ಮಿತೀಯವನ್ನು ನಾವು ತೆಗೆದುಕೊಂಡಿದ್ದೇವೆ ಅಂದರೆ ಈ ಮತ್ತು ನಿಯತಾಂಕಗಳು ಒಂದೇ ಆಗಿರುತ್ತವೆ ಈಗ ನಾವು ಅವುಗಳಿಗೆ ಎಂದು ಹೆಸರಿಡಬಹುದಿತ್ತು ಎರಡೂ ನಾವು ತೆಗೆದುಕೊಂಡಿದ್ದೇವೆ ಏಕೆಂದರೆ ಅದು ನಮಗೆ ಉತ್ತಮ ಒಳನೋಟವನ್ನು ನೀಡುತ್ತದೆ ಏಕೆಂದರೆ ಎಂದರೆ ಪೋರ್ಟ್ 1ಗೆ ಶಕ್ತಿ ನೀಡಿದಾಗ ಅದು ಪೋರ್ಟ್ 2ಗೆ ಎಷ್ಟು ಹೋಗುತ್ತದೆ ಆದ್ದರಿಂದ ಬದಲಿಗೆ ನಾವು ನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿ ನಂತರ ವು ಆಗಿದೆ ಆದ್ದರಿಂದ ನೀವು ಅದನ್ನು ಎಣಿಸಿದರೆ ನೀವು ಇಲ್ಲಿ 6 ಅನ್ನೋನಗಳನ್ನು ಹೊಂದಿದ್ದೀರಿ ಸಮ್ಮಿತೀಯ ಲಕ್ಷಣಗಳನ್ನು ಆಹ್ವಾನಿಸಿದ ನಂತರ ನೀವು ಎಷ್ಟು ಅನ್ನೋನಗಳನ್ನು ಹೊಂದಿದ್ದೀರಿ ಅನ್ನೋನ ಅನ್ನೋನ ಅನ್ನೋನ ಅನ್ನೋನ ಒಂದು ಅನ್ನೋನ ಮತ್ತು ಅನ್ನೋನ ಆಗಿದೆ ಆದ್ದರಿಂದ ಎಸ್ ಮ್ಯಾಟ್ರಿಕ್ಸ್ನಲ್ಲಿ 6 ಅನ್ನೋನಗಳಿವೆ ಆದ್ದರಿಂದ ಡೈರೆಕ್ಷನಲ್ ಕಪ್ಲರ್ಗಾಗಿ ನಾವು 2 ಗುಣಲಕ್ಷಣಗಳನ್ನು ಆಹ್ವಾನಿಸಿದ್ದೇವೆ ಒಂದು ಎಲ್ಲಾ ಪೋರ್ಟ್ ಗಳಲ್ಲಿ ಹೊಂದಿಕೆಯಾಗುತ್ತದೆ ಇನ್ನೊಂದು ಸಮ್ಮಿತೀಯವಾಗಿದ್ದು ಅದು ನಮಗೆ 16 ಅಂಶಗಳ ಮ್ಯಾಟ್ರಿಕ್ಸ್ ಅನ್ನು ನೀಡುತ್ತದೆ 4 ಬೈ 4 ಮ್ಯಾಟ್ರಿಕ್ಸ್ ಎಂದರೆ 16 ಅಂಶಗಳು ಅವುಗಳಲ್ಲಿ 10ನ್ನು ನಾವು ತೆಗೆದುಹಾಕಿದ್ದೇವೆ ಆದ್ದರಿಂದ ಅದು ಈಗ 6 ಅನ್ನೋನಗಳನ್ನು ಹೊಂದಿದೆ ನಾವು ಇನ್ನೊಂದು ಲಕ್ಷಣವನ್ನು ನೋಡೋಣ ಆ ಡೈರೆಕ್ಷನಲ್ ಕಪ್ಲರ್ ನಷ್ಟವಿಲ್ಲದ್ದು ಅದು ನಮ್ಮಲ್ಲಿರುವ 3ನೇ ಆಶಯ ಪಟ್ಟಿ ಆದ್ದರಿಂದ ಎಸ್ ಏಕೀಕೃತವಾಗಿರಬೇಕು ಮತ್ತು ಎಸ್ ಮ್ಯಾಟ್ರಿಕ್ಸ್ಅನ್ನು ಇನ್ನಷ್ಟು ಸರಳಗೊಳಿಸೋಣ ಆದ್ದರಿಂದ ಎಸ್ ಏಕೀಕೃತ ಎಂದರೆ ನಾವು ಒಂದು ಕಾಲಮ್ಅನ್ನು ಮತ್ತೊಂದು ಕಾಲಮ್ ನೊಂದಿಗೆ ಸಂಯೋಗಿಸಬಹುದು ಅದು ಸೊನ್ನೆ ಆಗಿರುತ್ತದೆ ಈಗ ಈ ಆಯ್ಕೆಯು ಅನಿಯಂತ್ರಿತವಾಗಿದೆ ಆದ್ದರಿಂದ ನಾವು ಅದನ್ನು ಪ್ರಾರಂಭಿಸೋಣ ಕಾಲಮ್1 ಸಂಯೋಗ ಡೊಟ್ ಕಾಲಮ್2 ಕ್ಷಮಿಸಿ ಕಾಲಮ್1 ಸಂಯೋಗ ಡೊಟ್ ಕಾಲಮ್2 ಅದು ಸೊನ್ನೆ ಆಗಿರುತ್ತದೆ ಇದು ಅಲ್ಲ ಆದ್ದರಿಂದ ನೀವು ಸರಿಪಡಿಸಿ ಹೆಚ್ಚುವರಿ ಸಂಯೋಗವು ಬಂದಿದೆ ಸರಿಯಾದದು ಕಾಲಮ್1 ಆಗಿರುತ್ತದೆ ಈ ಹೆಚ್ಚುವರಿ ಸ್ಟಾರ್ ಇರುವುದಿಲ್ಲ ದಯವಿಟ್ಟು ಅದನ್ನು ಸರಿಪಡಿಸಿ ಆದ್ದರಿಂದ ಮತ್ತು ಆಗಿದೆ ಕಾಲಮ್3 ಸಂಯೋಗ ಡೊಟ್ ಕಾಲಮ್ 4 ಸೊನ್ನೆ ಆಗಿದೆ ಆದಕ್ಕಾಗಿಯೇ ನಾವು ಇದನ್ನು ಪಡೆದುಕೊಂಡಿದ್ದೇವೆ ನೀವು ಬೇರೆ ಯಾವುದೇ ಆಯ್ಕೆಗಳನ್ನು ತೆಗೆದುಕೊಳ್ಳಬಹುದು ನಾವು ವಿವರಣೆಯ ಸಲುವಾಗಿ ಮಾತ್ರ ಮಾಡುತ್ತೇವೆ ಈಗ ನಮಗೆ 2 ಸಮೀಕರಣಗಳಿವೆ ನಾನು ಈ ಸಮೀಕರಣಗಳನ್ನು ಸರಳೀಕರಿಸಲು ಬಯಸಿದರೆ ಈಗ ನೀವು ಅದನ್ನು ನೋಡುತ್ತೀರಿ ಆದ್ದರಿಂದ ಈ ಮೊದಲ ಎರಡು ಟರ್ಮ್ಸ್ಅನ್ನು ತೆಗೆದುಹಾಕಲು ಬಯಸಿದರೆ ಮೊದಲ ಸಮೀಕರಣವನ್ನು ನಾನು ನಿಂದ ಗುಣಿಸಬೇಕು ಮತ್ತು ಎರಡನೇ ಸಮೀಕರಣವನ್ನು ನಿಂದ ಗುಣಿಸಬೇಕು ಮತ್ತು ನಂತರ ವ್ಯವಕಲನ ಮಾಡಬೇಕಾಗುತ್ತದೆ ಎಂದು ನೀವು ನೋಡುತ್ತೀರಿ ಆ ಮೂಲಕ ನಾನು ಈ ಸೂತ್ರವನ್ನು ಪಡೆಯುತ್ತೇನೆ ಅದನ್ನು ಎ ಎಂದು ಕರೆಯುತ್ತೇನೆ ಇದು ಒಂದು ಸೂತ್ರ ಏಕೀಕೃತ ಲಕ್ಷಣ ಎಂದರೆ ಅಂತಹ ಹಲವಾರು ಪರಿಸ್ಥಿತಿಗಳು ವಿವಿಧ ಕಾಲಮ್ಗಳಿವೆ ಇತರ ಕಾಲಮ್ನೊಂದಿಗೆ ಅದು ಸಂಯೋಗವಾಗಿದ್ದರೆ ಅದು ಸೊನ್ನೆ ಸ್ವತಃ ಸಂಯೋಗವು ನಿಮಗೆ ಒಂದು ಅನ್ನು ನೀಡುತ್ತದೆ ವಿವಿಧ ಸಮೀಕರಣಗಳು ರೂಪುಗೊಳ್ಳುತ್ತವೆ ಇದು ಮೊದಲನೆಯದಾಗಿದೆ ಈ ಮೊದಲು ನಾವು ಕಾಲಮ್ 2ರೊಂದಿಗೆ ಕಾಲಮ್ 1ಅನ್ನು ಹೊಂದಿದ್ದೇವೆ ಈಗ ಕಾಲಮ್ 3ರೊಂದಿಗೆ ಕಾಲಮ್ 1 ಕಾಲಮ್ 1 ಕಾಲಮ್ 3ಯೊಂದಿಗೆ ಸಂಯೋಗಗೊಂಡಾಗ ಸೊನ್ನೆ ಸಿಗುತ್ತದೆ ಮತ್ತು ಕಾಲಮ್ 2 ಕಾಲಮ್ 4ರೊಂದಿಗೆ ಸಂಯೋಗಗೊಂಡಾಗ ಸೊನ್ನೆ ಸಿಗುತ್ತದೆ ಮತ್ತೆ ಏನು ಮಾಡಬೇಕೆಂದು ತೋರಿಸಿದ್ದೇವೆ ಆದ್ದರಿಂದ ನೀವು ಈ ಸೂತ್ರವನ್ನು ಪಡೆಯುತ್ತೀರಿ ಅದನ್ನು ನಾವು ಸಮೀಕರಣ ಬಿ ಎಂದು ಕರೆಯುತ್ತಿದ್ದೇವೆ ನಾವು ಪಡೆದ ಎ ಮತ್ತು ಬಿ 2 ಸೂತ್ರಗಳಿಗೆ ನಾವು ಗಮನಿಸಿದರೆ ಅವುಗಳಿಗೆ ವಿವಿಧ ಪರಿಹಾರಗಳಿವೆ ಅವುಗಳಲ್ಲಿ ನಾವು ಮತ್ತು ಗಳು ಸೊನ್ನೆ ಎಂಬ ಒಂದು ಪರಿಹಾರವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದರೆ ನಾನು ಇನ್ಫುಟ್ ಪೋರ್ಟ್ 1ರಲ್ಲಿ ಶಕ್ತಿಯನ್ನು ನೀಡಿದ್ದೇನೆ ಪೋರ್ಟ್ 4ರಿಂದ ಎಷ್ಟು ಹೊರಬರುತ್ತಿದೆ ಆದ್ದರಿಂದ ಅದು ಸೊನ್ನೆ ಅಂದರೆ ನಾನು ಪೋರ್ಟ್1 ರಲ್ಲಿ ಶಕ್ತಿಯನ್ನು ನೀಡಿದರೆ ಪೋರ್ಟ್ 4ಗೆ ಯಾವುದೇ ಶಕ್ತಿ ಬರುವುದಿಲ್ಲ ಅದೇ ರೀತಿ ನಾನು ಪೋರ್ಟ್2ರಲ್ಲಿ ಶಕ್ತಿ ನೀಡಿದರೆ ಮೂರನೇ ಪೋರ್ಟ್ಗೆ ಯಾವುದೇ ಶಕ್ತಿಯು ಬರುವುದಿಲ್ಲ ಆದ್ದರಿಂದ ಅವು ಸೊನ್ನೆಗಳು ಆದ್ದರಿಂದ ಈಗ ನಾವು ಅದನ್ನು ಎಸ್ ನಿಯತಾಂಕದಲ್ಲಿ ಹಾಕುತ್ತೇವೆ ಆದ್ದರಿಂದ ಏಕೀಕೃತ ಲಕ್ಷಣದಿಂದಾಗಿ ಆ 2 ಅನ್ನೋನಗಳು ಹೋಗಿವೆ ಆದ್ದರಿಂದ ನಾವು 4 ಸಂಕೀರ್ಣ ಅನ್ನೋನ ಗಳೊಂದಿಗೆ ಉಳಿದಿದ್ದೇವೆ ಆದರೆ ನಾವು ಏಕೀಕೃತ ಲಕ್ಷಣಗಳನ್ನು ಬಿಟ್ಟಿಲ್ಲ ನಾವು ಮತ್ತಷ್ಟು ಸರಳೀಕರಿಸಲು ಪ್ರಯತ್ನಿಸುತ್ತೇವೆ ಆದರೆ ಕೆಲವು ಏಕೀಕೃತ ಗುಣಲಕ್ಷಣಗಳ 6 ಅನ್ನೋನಗಳ ಆಹ್ವಾನಗಳಲ್ಲಿ 4 ಅನ್ನೋನಗಳು ಆದರೆ ವಾಸ್ತವವಾಗಿ 4 ಸಂಕೀರ್ಣ ಸಂಖ್ಯೆಗಳಿವೆ ಎಂದು ನೆನಪಿಡಿ ಏಕೆಂದರೆ ಎಸ್ ನಿಯತಾಂಕಗಳು ಸಂಕೀರ್ಣ ಸಂಖ್ಯೆಯಾಗಿವೆ ಆದ್ದರಿಂದ ಮೂಲತಃ ನಾವು 8 ಅನ್ನೋನಗಳನ್ನು ಹೊಂದಿದ್ದೇವೆ ಏಕೆಂದರೆ ಪ್ರತಿ ಸಂಕೀರ್ಣ ಸಂಖ್ಯೆಯು ಎಂದರ್ಥ ಎ ಬಿ ಎರಡೂ ನೈಜ ಸಂಖ್ಯೆಗಳಾಗಿವೆ ಆದ್ದರಿಂದ ಒಂದು ಸಂಕೀರ್ಣ ಸಂಖ್ಯೆ ಎಂದರೆ 2 ನೈಜ ಸಂಖ್ಯೆಗಳಾಗಿವೆ ಆದ್ದರಿಂದ ನಾನು 4 ಸಂಕೀರ್ಣ ಅನ್ನೋನಗಳನ್ನು ಹೊಂದಿದ್ದರೆ ಮೂಲತಃ ಎಸ್ ಮ್ಯಾಟ್ರಿಕ್ಸ್ಅನ್ನು ಕಂಡುಹಿಡಿಯಲು ಅಥವಾ ನಿರ್ಧರಿಸಲು ನಾನು 8 ನೈಜ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿಯವರೆಗೆ ನಾವು ಇಲ್ಲಿದ್ದೇವೆ ನಂತರ ನಾವು ಮತ್ತಷ್ಟು ಆಹ್ವಾನಿಸುತ್ತೇವೆ ಆ ಹಿಂದಿನ 2 ವಿಭಿನ್ನ ಕಾಲಮ್ಗಳು ಅವು ಸಂಯೋಗಿತವಾಗಿವೆ ಅವುಗಳಲ್ಲಿ ಒಂದು ಸಂಯೋಗವು ಸೊನ್ನೆ ಆಗಿದೆ ಈಗ ಮತ್ತೊಂದು ಗುಣಲಕ್ಷಣವು ಸ್ವಯಂ ವಿಷಯವಾಗಿದೆ ಆ ಮೂಲಕ ನೀವು ಇಲ್ಲಿಂದ ಪಡೆದ ಯಾವುದೇ ಮ್ಯಾಟ್ರಿಕ್ಸ್ಅನ್ನು ನಾನು ಹೇಳಬಹುದು ಇದು ಪ್ಲಸ್ ಇದು ಈ ಸ್ಕ್ವೇರ್ ಜೊತೆಗೆ ಈ ಸ್ಕ್ವೇರ್ 1 ಈ ಪ್ರಮಾಣದ ಸ್ಕ್ವೇರ್ ಪ್ಲಸ್ ಈ ಪ್ರಮಾಣವು ಪ್ರಮಾಣದ ಸ್ಕ್ವೇರ್ 1 ಆಗಿದೆ ಆದ್ದರಿಂದ ಅಂತಹ 4 ಸಮೀಕರಣಗಳಿವೆ ಅದರಲ್ಲಿ ನಾವು ಕೇವಲ 2ಅನ್ನು ಮಾತ್ರ ಬರೆದಿದ್ದೇವೆ ಮತ್ತು ಮಾಡಿದ್ದೇವೆ ಈ 2 ಮತ್ತು ಸಮಾನಾಗಿರಬೇಕು ಎಂದು ಹೇಳುತ್ತವೆ ಈಗ ನಾವು ಮತ್ತೊಂದು ಲಕ್ಷಣವನ್ನು ಆಹ್ವಾನಿಸುತ್ತೇವೆ ಇದರರ್ಥ ಮೂರನೇ ಸಾಲುಗಳು ನಮಗೆ ಮತ್ತು ಗಳನ್ನು ನೀಡುತ್ತವೆ ಆದ್ದರಿಂದ ಇದರಿಂದ ನಾವು ವಿಷಯದ ಪ್ರಮಾಣದ ಭಾಗದ ಮಾರ್ಗಸೂಚಿಗಳನ್ನು ನೋಡುತ್ತೇವೆ ಆದ್ದರಿಂದ ಸಂಕೀರ್ಣ ಸಂಖ್ಯೆಯನ್ನು ರೂಪದ ಬದಲು ಆಯತಾಕಾರದ ರೂಪದಲ್ಲಿಯೂ ಸಹ ಬರೆಯಬಹುದು ಇದನ್ನು ಪ್ರಮಾಣದ ಹಂತದ ರೂಪವಾಗಿಯೂ ವ್ಯಕ್ತಪಡಿಸಬಹುದು ಆದ್ದರಿಂದ ನಾನು ಹೇಳಿದ ವಿಷಯದ ಬಗ್ಗೆ ನೀವು ಇಲ್ಲಿ ನೋಡುತ್ತೀರಿ ಆದ್ದರಿಂದ ಅಂತಿಮವಾಗಿ ಇಲ್ಲಿಂದ ನಮಗೆ 6 ನೈಜ ಅನ್ನೋನಗಳು ಸಿಕ್ಕಿವೆ ಅವು ಆಗಿವೆ ನೀವು ನೋಡುತ್ತೀರಿ ಈ 4 ಸಂಕೀರ್ಣ ಅನ್ನೋನಗಳಿಂದ ಒಂದನ್ನು ನಾವು ತೆಗೆದುಹಾಕುತ್ತಿದ್ದೇವೆ ಮತ್ತು ಅಂತಿಮವಾಗಿ ನಾವು 6 ನೈಜ ಅನ್ನೋನಗಳನ್ನು ಹೊಂದಿದ್ದೇವೆ ನಾನು ಹೇಳಿದ 8ರಲ್ಲಿ ನೀವು ನಿರ್ಧರಿಸಬೇಕಾದ 6 ನೈಜ ಅನ್ನೋನಗಳನ್ನು ನೀವು ಹೊಂದಿದ್ದೀರಿ ಆದ್ದರಿಂದ ಇದು ನಿಮ್ಮ ಆಯ್ಕೆಯಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಈ ಆಯ್ಕೆಯು ಮತ್ತು ಸಂಕೀರ್ಣವಾಗಿದ್ದರೂ ಅವುಗಳ ಹಂತ ಸೊನ್ನೆ ಎಂದು ನಾವು ಉಲ್ಲೇಖಿಸುತ್ತೇವೆ ಆದ್ದರಿಂದ ಮತ್ತು ಅನ್ನು ನೀವು ನೋಡುತ್ತೀರಿ ಎಂದರೆ ನಾನು ಪೋರ್ಟ್ 1 ರಲ್ಲಿ ಶಕ್ತಿಯನ್ನು ನೀಡಿದ್ದೇನೆ ಅದನ್ನು ನಾನು ಪೋರ್ಟ್ 2 ನಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಅದನ್ನು ನಾವು ಅಲ್ಫಾ ಗೆ ಉಲ್ಲೇಖವಾಗಿ ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಫಾವು ನೈಜ ಸಂಖ್ಯೆಯಾಗಿದೆ ಎಂದರೆ ನಾನು ಶಕ್ತಿಯನ್ನು 4ರಲ್ಲಿ ನೀಡುತ್ತಿದ್ದೇನೆ ಪೋರ್ಟ್ 4ರಲ್ಲಿ ಶಕ್ತಿಯನ್ನು ನೀಡಿ 3 ರಿಂದ ತೆಗೆದುಕೊಳ್ಳುತ್ತಿದ್ದೇನೆ ಅದು ನೊಂದಿಗೆ ಸಂಪೂರ್ಣವಾಗಿ ಸಂಪರ್ಕವನ್ನು ಹೊಂದಿಲ್ಲ ಏಕೆಂದರೆ ವು ಶಕ್ತಿಯನ್ನು ಪೋರ್ಟ್1ವಿಗೆ ನೀಡುತ್ತಿದೆ ಶಕ್ತಿಯನ್ನು ಪೋರ್ಟ್ 4ಗೆ ನೀಡುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ ಈ 2ಅನ್ನು ನಾವು ಅಲ್ಫಾವನ್ನಾಗಿ ಮಾಡಿದ್ದೇವೆ ಆದರೆ ಅನ್ನು ನಾನು ಅನಿಯಂತ್ರಿತವಾಗಿ ಆಯ್ಕೆಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಾನು ಅನ್ನು ಅಲ್ಫಾ ಆಗಿ ತೆಗೆದುಕೊಂಡಿದ್ದೇನೆ ನಂತರ ಕೆಲವು ಹಂತವನ್ನು ಹೊಂದಿರಬೇಕು ಮತ್ತು ಗಿಂತ ಭಿನ್ನವಾಗಿರುತ್ತದೆ ಆದ್ದರಿಂದ ಪ್ರಮಾಣವನ್ನು ನಾನು ಬೀಟಾ ಆಗಿ ತೆಗೆದುಕೊಳ್ಳುತ್ತಿದ್ದೇನೆ ಒಂದು ನೈಜ ಪ್ರಮಾಣವಾಗಿದೆ ಮತ್ತು ಹಂತ ತೀಟ ಅಂಗಲ್ನಲ್ಲಿ ಮತ್ತೊಂದು ನೈಜ ಪ್ರಮಾಣವಾಗಿದೆ ಆದ್ದರಿಂದ ಹಂತ ಮತ್ತು ಬೀಟಾ ಆಗಿರುತ್ತದೆ ಏಕೆಂದರೆ ಪ್ರಮಾಣ ಮತ್ತು ಪ್ರಮಾಣವು ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ ನಾವು ಅವೆರಡನ್ನೂ ತೆಗೆದುಕೊಳ್ಳುತ್ತಿದ್ದೇವೆ ಅವು ಬೀಟಾವನ್ನು ಹೊಂದಿವೆ ಆದರೆ ನೀವು ಯನ್ನು ಉಲ್ಲೇಖಿಸಿದರೆ ಅವುಗಳ ಹಂತವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಈಗ ನಾವು ಎಷ್ಟು ಅನ್ನೋವ್ನ್ಗಳನ್ನು ಹೊಂದಿದ್ದೇವೆ ಅಲ್ಫಾ ಬೀಟಾ 2 ನೈಜ ಅನ್ನೋನಗಳು ಮತ್ತು ತೀಟ ಫೈ 2 ನೈಜ ಹಂತದ ವಿಷಯ ಆದ್ದರಿಂದ ಡೈರೆಕ್ಷನಲ್ ಕಪ್ಲರ್ನ ಯಾವುದೇ ಎಸ್ ನಿಯತಾಂಕವನ್ನು ಕಂಡುಹಿಡಿಯಲು 4 ನಿಜವಾದ ಅನ್ನೋನಗಳು ಉಳಿಯುತ್ತವೆ ಈಗ ಅದಕ್ಕಾಗಿ ನಾವು ಮತ್ತೆ ಕಾಲಮ್ 2ರ ಲಕ್ಷಣಗಳನ್ನು ಆಹ್ವಾನಿಸುತ್ತೇವೆ ಇದನ್ನು ನಾವು ಇಲ್ಲಿಯವರೆಗೆ ಆಹ್ವಾನಿಸಿಲ್ಲ ನಾವು ಇತ್ಯಾದಿಗಳನ್ನು ತೆಗೆದುಕೊಂಡಿದ್ದೇವೆ ಕಾಲಮ್ 2 ಸ್ಟಾರ್ ನಾವು ಅದನ್ನು ಆಹ್ವಾನಿಸಿದರೆ ನಾವು 2 ಹಂತಗಳ ನಡುವಿನ ಸಂಬಂಧವನ್ನು ಪಡೆಯುತ್ತೇವೆ ಅವು ಸ್ವತಂತ್ರವಲ್ಲ ಅವುಗಳ ಮೊತ್ತವು ಆಗಬೇಕು ಈಗ ಇಲ್ಲಿಂದ 2 ಆಯ್ಕೆಗಳಿವೆ ಒಂದನ್ನು ಸಮ್ಮಿತೀಯ ಕಪ್ಲರ್ ಎಂದು ಕರೆಯಲಾಗುತ್ತದೆ ಇನ್ನೊಂದನ್ನು ಆಂಟಿಸಿಮೆಟ್ರಿಕ್ ಕಪ್ಲರ್ ಎಂದು ಕರೆಯಲಾಗುತ್ತದೆ ಸಮ್ಮಿತೀಯ ಸಂಯೋಜಕದಲ್ಲಿ ಸಮೀಕರಣವನ್ನು ಪರಿಹರಿಸಲಾಗಿದೆ ಆದ್ದರಿಂದ ಇವೆರಡನ್ನು ಒಂದೇ ಹಂತವಾಗಿ ತೆಗೆದುಕೊಳ್ಳಲಾಗುತ್ತದೆ ತೀಟ ಮತ್ತು ಫೈ ಎರಡನ್ನೂ ಈ ಹಂತದ ಅರ್ಧದಷ್ಟು ತೆಗೆದುಕೊಳ್ಳಲಾಗುತ್ತದೆ ಅದನ್ನು ಸಮ್ಮಿತೀಯ ಕಪ್ಲರ್ ಎಂದು ಕರೆಯಲಾಗುತ್ತದೆ ನಾವು ಆಂಟಿಸಿಮೆಟ್ರಿಕ್ ಕಪ್ಲರ್ಅನ್ನು ತೆಗೆದುಕೊಂಡರೆ ಆದ್ದರಿಂದ ಇದು ಡೈರೆಕ್ಷನಲ್ ಕಪ್ಲರ್ ಆಗುತ್ತದೆ ನಾವು ಏನು ಹೇಳಿದರೂ ಡೈರೆಕ್ಷನಲ್ ಕಪ್ಲರ್ಗಳು ಈ ಚದುರುವಿಕೆ ಮ್ಯಾಟ್ರಿಕ್ಸ್ಅನ್ನು ಹೊಂದಿರಬೇಕು ಎಂದು ನೀವು ನೋಡುತ್ತೀರಿ ನೀವು 4 ಅನ್ನೋನಗಳಾದ ಅಲ್ಫಾ ಬೀಟಾ ತೀಟ ಫೈ ಗಳನ್ನು ನೋಡುತ್ತೀರಿ ಈಗ ಅದು ಸಮ್ಮಿತೀಯವಾಗಿರಬಹುದು ಅದು ಆಂಟಿಸಿಮೆಟ್ರಿಕ್ ಆಗಿರಬಹುದು ಈಗ ಇದು ಡೈರೆಕ್ಷನಲ್ ಕಪ್ಲರ್ನ ಸಂಕೇತವಾಗಿದೆ ಡೈರೆಕ್ಷನಲ್ ಕಪ್ಲರ್ನ ಇನ್ಫುಟ್ ಅನ್ನು ನೀಡಲಾಗಿದೆ ಇನ್ಫುಟ್ ಪೋರ್ಟ್ 2ಗೆ ಹೋಗುತ್ತದೆ ಎಂದು ನೀವು ನೋಡುತ್ತೀರಿ ಪೋರ್ಟ್ 1ರಲ್ಲಿ ಏನನ್ನು ನೀಡಲಾಗಿದೆಯೋ ಅದು ಪೋರ್ಟ್ 2ಗೆ ಹೋಗುತ್ತದೆ ಅದು ಪೋರ್ಟ್ 3ಗೆ ಸಹ ಹೋಗುತ್ತದೆ ನಾವು ಇಲ್ಲಿ ನೋಡೋಣ ಪೋರ್ಟ್ 1ರಲ್ಲಿ ಏನನ್ನು ನೀಡಲಾಗಿದೆಯೋ ಅದನ್ನು ನಿಮಗೆ ತೋರಿಸುತ್ತದೆ ಪೋರ್ಟ್ 1ಗೆ ಏನನ್ನಾದರೂ ನೀಡಲಾಗಿದೆ ಪೋರ್ಟ್ 1ರಿಂದ ಏನೂ ಹೊರಗೆ ಬರುತ್ತಿಲ್ಲ ಏಕೆಂದರೆ ಅದು ಹೊಂದಿಕೆಯಾಗಿದೆ ನಂತರ ಕೆಲವು ಶಕ್ತಿ ಪೋರ್ಟ್ 2ಗೆ ಹೋಗುತ್ತದೆ ಕೆಲವು ಪೋರ್ಟ್ 3ಗೆ ಹೋಗುತ್ತದೆ ಪೋರ್ಟ್ 4ಗೆ ಏನೂ ಹೋಗುವುದಿಲ್ಲ ಅದಕ್ಕಾಗಿಯೇ ಯಾವುದೇ ಡೈರೆಕ್ಷನಲ್ ಕಪ್ಲರ್ನ ಪೋರ್ಟ್ 4 ಅನ್ನು ಐಸೋಲೇಟೆಡ್ ಪೋರ್ಟ್ ಎಂದು ಕರೆಯಲಾಗುತ್ತದೆ ಅದು ನೀವು ಪೋರ್ಟ್ 1ರಲ್ಲಿ ಶಕ್ತಿಯನ್ನು ನೀಡಿದ್ದರೂ ಸಹ ಪೋರ್ಟ್ 2 ಮತ್ತು 3 ಚಾಲಿತವಾಗುತ್ತವೆ ಆದರೆ ಪೋರ್ಟ್ 4 ಚಾಲಿತವಾಗುವುದಿಲ್ಲ ಅದೇ ರೀತಿ ನಾವು ಪೋರ್ಟ್2ಗೆ ನೀಡಿದರೆ ಏನಾಗುತ್ತದೆ ಶಕ್ತಿಯನ್ನು ಪೋರ್ಟ್2 ಗೆ ನೀಡಿದಾಗ ನೀವು ನೋಡುತ್ತೀರಿ ಪೋರ್ಟ್2 ನಿಂದ ಏನೂ ಹೊರಗೆ ಬರುತ್ತಿಲ್ಲ ಶಕ್ತಿಯು ಪೋರ್ಟ್ 1ಗೆ ಹೋಗುತ್ತದೆ ಶಕ್ತಿಯು ಪೋರ್ಟ್ 4ಗೆ ಹೋಗುತ್ತದೆ 3ಕ್ಕೆ ಏನೂ ಬರುತ್ತಿಲ್ಲ ಆದ್ದರಿಂದ ನೀವು ಪೋರ್ಟ್ 2 ನಲ್ಲಿ ಶಕ್ತಿ ನೀಡಿದರೆ ಪೋರ್ಟ್ 3 ಐಸೋಲೇಟೆಡ್ ಪೋರ್ಟ್ ಆಗುತ್ತದೆ ಅದೇ ರೀತಿ ನೀವು ಪೋರ್ಟ್ 3ನಲ್ಲಿ ಶಕ್ತಿ ನೀಡಿದರೆ ಪೋರ್ಟ್ 2ಅನ್ನು ಪ್ರತ್ಯೇಕಿಸಲಾಗುತ್ತದೆ ಇತರ ಪೋರ್ಟ್ ಗಳು ಏನನ್ನಾದರೂ ಪಡೆಯುತ್ತವೆ ಪೋರ್ಟ್ 4ನಲ್ಲಿ ನೀವು ಶಕ್ತಿಯನ್ನು ನೀಡಿದರೆ 1 ಪ್ರತ್ಯೇಕವಾಗುತ್ತದೆ ಆದರೆ ಪೋರ್ಟ್ಗಳ ನಾಮಕರಣವು ಪೋರ್ಟ್ 1ರ ಪರಿಭಾಷೆಯಲ್ಲಿರುತ್ತದೆ ಏಕೆಂದರೆ ನೀವು ಪ್ರಮಾಣಿಕರಿಸಬೇಕಾಗಿರುತ್ತದೆ ಆದ್ದರಿಂದ ಪ್ರಾಮಾಣಿಕವಾಗಿ ನಾಮಕರಣವು ನಾವು ಶಕ್ತಿಯನ್ನು ಪೋರ್ಟ್ 1ರಲ್ಲಿ ನೀಡುತ್ತೇವೆ ಅದಕ್ಕಾಗಿಯೇ ಪೋರ್ಟ್ 4ಅನ್ನು ಐಸೋಲೇಟೆಡ್ ಪೋರ್ಟ್ ಎಂದು ಕರೆಯಲಾಗುತ್ತದೆ ಡೈರೆಕ್ಷನಲ್ ಕಪ್ಲರ್ ರೇಖಾಚಿತ್ರದಲ್ಲಿ ನೀವು ಜಾಲ ವಿಶ್ಲೇಷಕವನ್ನು ನೆನಪಿಸಿಕೊಂಡರೆ ಎರಡನೇ ಪೋರ್ಟ್ ಮುಖ್ಯ ರೇಖೆಯಾಗಿದೆ ಆದ್ದರಿಂದ ಇದನ್ನು ತ್ರೂ ಪೋರ್ಟ್ 2 ಎಂದು ಕರೆಯಲಾಗುತ್ತದೆ ಮತ್ತು ಈ ಮೂರನೇ ಪೋರ್ಟ್ ಅನ್ನು ಕಪಲ್ಲ್ದ್ ಪೋರ್ಟ್ ಎಂದು ಕರೆಯಲಾಗುತ್ತದೆ ಆದಕ್ಕಾಗಿಯೇ ಕಪ್ಲರ್ ಎಂಬ ಹೆಸರು ಬಂದಿದೆ ಆದ್ದರಿಂದ ಚಿಹ್ನೆಯಲ್ಲಿ ನಾವು ನೋಡುತ್ತೇವೆ ಇದು ಕಪಲ್ಲ್ದ್ ಪೋರ್ಟ್ ಇದು ತ್ರೂ ಪೋರ್ಟ್ ಕೆಲವೊಮ್ಮೆ ಈ ಕಾಗುಣಿತವನ್ನು ಟಿ ಎಚ್ ಆರ್ ಯು ಎಂದು ಚಿಕ್ಕದಾಗಿ ಬರೆಯಲಾಗುತ್ತದೆ ಆದರೆ ವಾಸ್ತವವಾಗಿ ಅದು ತ್ರೂ ಆಗಿದೆ ಅಲ್ಲದೆ ಇದು ಜಾಲ ವಿಶ್ಲೇಷಕದ ರೇಖಾ ಚಿತ್ರ ಡೈರೆಕ್ಷನಲ್ ಕಪ್ಲರ್ ಈ ಚಿಹ್ನೆಯನ್ನು ಕೆಲವೊಮ್ಮೆ ಬಳಸಲಾಗುತ್ತದೆ ನೀವು ಪೋರ್ಟ್ 1ನಲ್ಲಿ ನೀಡುತ್ತಿದ್ದೀರಿ ಅದು ಪೋರ್ಟ್2ಗೆ ಹೋಗುತ್ತಿರುವುದನ್ನು ನೀವು ನೋಡುತ್ತೀರಿ ಆದರೆ ಮುಖ್ಯ ವಿಷಯವೆಂದರೆ ಅದು ಕಪಲ್ಡ್ ಆಗಿದೆ ಅಂದರೆ ಕಪ್ಲಿಂಗ್ ಎಂದರೆ ನನ್ನಲ್ಲಿ ಒಂದು ರೇಖೆ ತರಂಗ ಮಾರ್ಗದರ್ಶಿ ಅಥವಾ ಪ್ರಸರಣ ರೇಖೆ ಇತ್ತು ಈಗ ಮತ್ತೊಂದು ರೇಖೆ ಇಲ್ಲಿದೆ ನಾನು ಶಕ್ತಿಯನ್ನು ನೀಡುತ್ತಿದ್ದೇನೆ ನಿಸ್ಸಂಶಯವಾಗಿ ಶಕ್ತಿಯು ಇಲ್ಲಿಗೆ ಹೋಗುತ್ತದೆ ಆದರೆ ಇದು ಕಪಲ್ಡ್ ಶಕ್ತಿ ಅಲ್ಲ ಇದು ತ್ರೂ ಶಕ್ತಿ ಏಕೆಂದರೆ ಇದು ಮುಖ್ಯ ರೇಖೆ ಆ ಶಕ್ತಿಯನ್ನು ತೆಗೆದುಕೊಳ್ಳಲು ಇದು ಮುಖ್ಯವಾಗಿದೆ ಆದರೆ ಶಕ್ತಿಯು ಹೇಗಾದರೂ ಇಲ್ಲಿಗೆ ಹೋದರೆ ಅದನ್ನು ಕಪಲ್ಡ್ ಪವರ್ ಎಂದು ಕರೆಯಲಾಗುತ್ತದೆ ಅದು ಹೇಗೆ ಒಳ್ಳೆಯದು ಎಂದು ನೀವು ಹೇಳಬಹುದು ಯಾವುದೇ ವಿಕಿರಣ ಕಾರ್ಯವಿಧಾನವಿಲ್ಲ ಇಲ್ಲಿ ವಾಸ್ತವವಾಗಿ 2 ರೇಖೆಗಳನ್ನು ಒಂದರ ಮೇಲೊಂದರಂತೆ ಇರಿಸಲಾಗುತ್ತದೆ ಮತ್ತು ಕೆಲವು ರಂಧ್ರಗಳಿವೆ ಆ ಮೂಲಕ ಆಯ್ದ ಕೆಲವು ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಸ್ಥಳಗಳಲ್ಲಿ ಶಕ್ತಿಯು ಬರುತ್ತದೆ ಆ ಜೋಡಣೆಯನ್ನು ಇಲ್ಲಿ ತೋರಿಸಲಾಗಿದೆ ಅದು ಒಂದು 3ಕ್ಕೆ ಸೇರಿಕೊಳ್ಳುತ್ತಿದೆ ಅದೇ ರೀತಿ ನೀವು 2ಕ್ಕೆ ಶಕ್ತಿಯನ್ನು ನೀಡಿದರೆ ಅದು 4ಕ್ಕೆ ಸೇರಿಕೊಳ್ಳುತ್ತಿದೆ ಈಗ ಯಾಕೆ ನಾನು ಶಕ್ತಿಯನ್ನು 2ಕ್ಕೆ ನೀಡುತ್ತಿದ್ದೇನೆ ನಾನು ಪೋರ್ಟ್ 1ಕ್ಕೆ ನೀಡುತ್ತೇನೆ ಎಂದು ನೀವು ಹೇಳಬಹುದು ನಿಜ ಆದರೆ ಆ ಶಕ್ತಿಯು 2ಕ್ಕೆ ಹೋಗುತ್ತದೆ ಮತ್ತು ನಂತರ ಒಳಗೆ ಹೊಂದಿಕೆಯಾಗದಿದ್ದರೆ ಏಕೆಂದರೆ ನಮ್ಮಲ್ಲಿರುವ ಪೋರ್ಟ್ಗಳನ್ನು ನೋಡಿ ಆದರೆ ಕೆಲವೊಮ್ಮೆ ಲೋಡ್ ಇತ್ಯಾದಿ ಅವು ನಮ್ಮ ಕೈಯಲ್ಲಿಲ್ಲದ ಬೇರೆ ವಿಷಯ ಏಕೆಂದರೆ ಈ ಪೋರ್ಟ್ವರೆಗೆ ನಾವು ವಿನ್ಯಾಸಗೊಳಿಸಿದ್ದೇವೆ ಆದರೆ ನಂತರ ಕೆಲವೊಮ್ಮೆ ಮ್ಯಾಚ್ ಲೋಡ್ಗೆ ಬದಲಾಗಿ ಅಥವಾ ಬೇರೆ ಯಾವುದಾದರೂ ಲೋಡ್ ಇದ್ದರೆ ಅದು ಹಿಂತಿರುಗುತ್ತದೆ ಈಗ ಅದು ಪೋರ್ಟ್ 4ಗೆ ಹೋಗುತ್ತದೆ ಅದು ತೊಂದರೆ ಮಾಡುವುದಿಲ್ಲ ಮತ್ತು ಇತರ ಪೋರ್ಟ್ಗಳಿಗೆ ಅಂದರೆ ಪೋರ್ಟ್3 ಇತ್ಯಾದಿಗಳಿಗೆ ಹೋಗುವುದಿಲ್ಲ ಆದ್ದರಿಂದ ಈ ಡೈರೆಕ್ಷನಲ್ ಕಪ್ಲರ್ ಅವು 4 ಪ್ರಮಾಣಗಳಿಂದ ನಿರೂಪಿಸಲ್ಪಡುತ್ತವೆ 2 ಇಲ್ಲಿವೆ ಕಪ್ಲಿಂಗ್ ಪೋರ್ಟ್ 1ರಲ್ಲಿ ನೀವು ಎಷ್ಟು ಶಕ್ತಿಯನ್ನು ನೀಡುತ್ತಿದ್ದೀರಿ ಅದು ಪೋರ್ಟ್ 3ಗೆ ಎಷ್ಟು ಹೋಗುತ್ತಿದೆ ಇದರ ವ್ಯಾಖ್ಯಾನವು ಎಂದು ನೀವು ನೋಡುತ್ತೀರಿ ಅದು ಅಲ್ಲ ಏಕೆಂದರೆ ಅದರ ಲೋಗ್ ಋಣಾತ್ಮಕವಾಗಿರುತ್ತದೆ ಆದರೆ ಕಪ್ಲಿಂಗ್ ನಾವು ಹೇಳಲು ಬಯಸುತ್ತೇವೆ 10 ಡಿಬಿ ಕಪ್ಲರ್ಅನ್ನು ಅರ್ಥೈಸಿಕೊಳ್ಳಿ ಅಂದರೆ ನಾನು ಯಾವುದೇ ಶಕ್ತಿಯನ್ನು ನೀಡಿದರೆ ಅದರ ಹತ್ತನೇ ಒಂದು ಭಾಗವು ಕಪಲ್ಡ್ ಪೋರ್ಟ್ ಮೂಲಕ ಹೋಗುತ್ತದೆ ಆದನ್ನು ನಾವು ಎಂದು ಬರೆಯುತ್ತೇವೆ ಮತ್ತು ಪ್ರಕಾರ ನೀವು ಅನ್ನು ಬೀಟಾ ಎಂದು ಆಯ್ಕೆಮಾಡಿಕೊಂಡಿರುವಾಗ ನೀವು ಇದನ್ನು ಎಂದು ಬರೆಯಬಹುದು ಅದಕ್ಕಾಗಿಯೇ ನಾನು ಇದನ್ನು ಬರೆದಿದ್ದೇನೆ ಅಂತೆಯೇ ಮತ್ತೊಂದು ಪ್ರಮಾಣವಿದೆ ನಿರ್ದೇಶನ ನಿರ್ದೇಶನ ಎಂದರೆ ಅದೇ ವಿಷಯ ಫಾರ್ವರ್ಡ್ ದಿಕ್ಕಿನಲ್ಲಿ ನಾನು ಪೋರ್ಟ್ 3ಗೆ ಶಕ್ತಿಯನ್ನು ಜೋಡಿಸಲು ಪ್ರಯತ್ನಿಸುತ್ತಿದ್ದೇನೆ ನೀವು ಈ ರೇಖಾಚಿತ್ರವನ್ನು ನೋಡಿ ಫಾರ್ವರ್ಡ್ ದಿಕ್ಕಿನಲ್ಲಿ ನಾನು ನನ್ನ ಪೋರ್ಟ್ 1 ಶಕ್ತಿಯನ್ನು ಪೋರ್ಟ್ 3ಗೆ ಜೋಡಿಸಲು ಪ್ರಯತ್ನಿಸುತ್ತಿದ್ದೇನೆ ಶಕ್ತಿ ಹೊಂದಿಕೆಯಾಗದಿದ್ದರೆ ಅದು ಪೋರ್ಟ್ 2 ದಿಂದ ಬರುತ್ತದೆ ಮತ್ತು ಅದು ಪೋರ್ಟ್ 4ಗೆ ಬರುತ್ತದೆ ಈಗ ನಾನು ಅದನ್ನು ಕಂಡುಹಿಡಿಯಲು ಬಯಸುತ್ತೇನೆ ನಾನು ಇಲ್ಲಿ ಮಾಡುವ ಯಾವುದೇ ಜೋಡಣೆ ಹೆಚ್ಚು ಇರಬೇಕು ಮತ್ತು ಇದು ಕಡಿಮೆ ಇರಬೇಕು ಏಕೆಂದರೆ ಅಲ್ಲಿ ಹೊಂದಾಣಿಕೆಯಿಲ್ಲದಿದ್ದರೂ ಸಹ ಅದು ಅಪೇಕ್ಷಣೀಯವಲ್ಲ ಆದ್ದರಿಂದ ಅದಕ್ಕಾಗಿಯೇ ಭೌತಿಕವಾಗಿ ನಿರ್ದೇಶನ 3ಕ್ಕೆ ಎಷ್ಟು ಶಕ್ತಿಯು ಹೋಗುತ್ತದೆ ಅದನ್ನು 4 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಆದರ್ಶಪ್ರಾಯವಾಗಿ ಇದು ತುಂಬಾ ಹೆಚ್ಚಿರಬೇಕು ಎಸ್ ನಿಯತಾಂಕಗಳ ಪ್ರಕಾರ ನಾನು ಅದನ್ನು ಬರೆದಿದ್ದೇನೆ ಅವು ಮತ್ತು ಮತ್ತು ಅದು ಬೀಟಾ ಇತ್ಯಾದಿ ಗಳನ್ನು ಅವಲಂಬಿಸಿರುತ್ತದೆ ನಾವು ಇಲ್ಲಿ ಸೊನ್ನೆ ಎಂದು ಊಹಿಸಿದ್ದೇವೆ ನೀವು ಸೊನ್ನೆ ಎಂದು ನೋಡುತ್ತೀರಿ ಆದರೆ ನಿಜ ಜೀವನದಲ್ಲಿ ಸೊನ್ನೆ ಅಲ್ಲ ಅದಕ್ಕಾಗಿಯೇ ಅನ್ನು ಅಳೆಯಬೇಕಾಗಿದೆ ಮತ್ತು ನಿರ್ದೇಶನವನ್ನು ಕಂಡುಹಿಡಿಯಲು ನೀವು ಅದನ್ನು ತಿಳಿದುಕೊಳ್ಳಬೇಕು ಇನ್ನೊಂದು ವಿಷಯವೂ ಇದೆ ಪ್ರತ್ಯೇಕತೆ ನಿಮ್ಮ ಪ್ರತ್ಯೇಕತೆ ಎಷ್ಟು ಒಳ್ಳೆಯದು ಎಂದು ನಾನು ಹೇಳಿದಂತೆ ಇದರರ್ಥ ಸೊನ್ನೆ ಎಂದು ಹೇಳುತ್ತಿದ್ದರೂ ನಿಜ ಜೀವನದಲ್ಲಿ ಅದು ಸೊನ್ನೆ ಅಲ್ಲ ಅಂದರೆ ಪ್ರತ್ಯೇಕತೆಯು ಆಗಿದೆ ಮತ್ತು ಅದನ್ನು ನೀವು ಅಳೆಯಬೇಕಾಗಿದೆ ಅದೇ ರೀತಿ ಒಳಸೇರಿಸುವಿಕೆಯ ನಷ್ಟ ಇಲ್ಲಿ ಯಾವುದೇ ಶಕ್ತಿಯಿಲ್ಲ ಎಂದು ನಾವು ಹೇಳುತ್ತಿದ್ದೇವೆ ಆದರೆ ಒಳಸೇರಿಸುವಿಕೆಯ ನಷ್ಟ ಎಂದರೆ ನಾವು ಡೈರೆಕ್ಷನಲ್ ಕಪ್ಲರ್ಅನ್ನು ನಷ್ಟವಿಲ್ಲದ್ದು ಎಂದು ಭಾವಿಸುತ್ತೇವೆ ಆದರೆ ವಿಷಯವೆಂದರೆ ನಾವು ಅನ್ನು ನೀಡುತ್ತಿರುವಾಗ ಕೆಲವು ಶಕ್ತಿ ಇತರ ಪೋರ್ಟ್ಗಳಿಗೆ ಹೋಗುತ್ತದೆ ನಾನು ನಲ್ಲಿ ಪೂರ್ಣ ಶಕ್ತಿಯನ್ನು ಪಡೆಯುತ್ತಿಲ್ಲ ಏಕೆಂದರೆ ನಾವು ಕಪಲ್ಡ್ ಪೋರ್ಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವ ಸ್ವಲ್ಪ ಶಕ್ತಿ ಇದು ನಷ್ಟವಲ್ಲ ಆದರೆ ಫಾರ್ವರ್ಡ್ ಲೈನ್ ಟ್ರಾನ್ಸ್ಮಿಷನ್ ಅಲ್ಲಿ ನಡೆಯುತ್ತಿದ್ದರೆ ನಾನು ಎಷ್ಟು ಶಕ್ತಿಯನ್ನು ಪಡೆಯುತ್ತಿಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು ಕೆಲವೊಮ್ಮೆ ವಿಕಿರಣದಲ್ಲಿ ಯಾವುದೇ ನಷ್ಟವಿಲ್ಲದಿದ್ದರೂ ಹರಡುವ ನಷ್ಟ ಎಂದು ನಾವು ಹೇಳುತ್ತೇವೆ ಅದೇ ರೀತಿ ಇಲ್ಲಿ ಕೂಡ ಒಳಸೇರಿಸುವಿಕೆಯ ನಷ್ಟವು ಒಳಗೆ ನಷ್ಟವಲ್ಲ ಆದರೆ ಸಾರಿಗೆ ಸಾಧನವಾಗಿ ನಾನು ಅದನ್ನು ಪಡೆಯುತ್ತಿಲ್ಲ ಏಕೆಂದರೆ ಕೆಲವು ಶಕ್ತಿಯನ್ನು ನಾನು ಉದ್ದೇಶಪೂರ್ವಕವಾಗಿ ಜೋಡಿಸುತ್ತಿದ್ದೇನೆ ಆದ್ದರಿಂದ ನಾನು ಎಷ್ಟು ಪಡೆಯುತ್ತಿಲ್ಲ ಎಷ್ಟನ್ನು ನಾನು ಜೋಡಣೆ ಮತ್ತು ಮಾಪನ ಇತ್ಯಾದಿಗಳಿಗೆ ಬಳಸುತ್ತಿದ್ದೇನೆ ಎಂಬ ಕಲ್ಪನೆಯನ್ನು ಒಳಸೇರಿಸುವಿಕೆಯ ನಷ್ಟವೂ ನೀಡುತ್ತದೆ ಇದು ವ್ಯಾಖ್ಯಾನವಾಗಿದೆ ಮತ್ತು ಅವುಗಳ ನಡುವಿನ ಪರಸ್ಪರ ಸಂಬಂಧದಲ್ಲಿ ಎಂದು ನೀವು ಮಾಡಬಹುದು ಆದರೆ ಸಂಬಂಧವು ಡಿಬಿಯಲ್ಲಿದೆ ನೀವು ಅದನ್ನು ಸುಲಭವಾಗಿ ಅಭ್ಯಾಸ ಮಾಡಬಹುದು ಈಗ ನಿರ್ದೇಶನ ಕ್ರಮಗಳು ಕಪ್ಲರ್ನ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಅಲೆಗಳನ್ನು ಬೇರ್ಪಡಿಸುವ ಸಾಮರ್ಥ್ಯವಾಗಿವೆ ನಾನು ಹೇಳಿದಂತೆ ನೀವು ಈ ರೇಖಾಚಿತ್ರಕ್ಕೆ ಹಿಂತಿರುಗಿದರೆ ಈ ಎರಡನೆಯದರಲ್ಲಿ ನೀವು ನೋಡುತ್ತೀರಿ ಅದು ನಿರ್ದೇಶನವನ್ನು ತೋರಿಸುತ್ತದೆ ಎಂದರೆ ನಾನು ಇಲ್ಲಿಗೆ ಎಷ್ಟು ಹೋಗುತ್ತಿದ್ದೇನೆ ಮತ್ತು ಎಷ್ಟು ಇಲ್ಲಿಗೆ ಹೋಗುತ್ತೇನೆ ಈಗ ಇದು ಇನ್ಸಿಡೆಂಟ್ತರಂಗವಾಗಿದೆ ಇನ್ಸಿಡೆಂಟ್ ತರಂಗವು ಪೋರ್ಟ್ 3ಗೆ ಹೋಗುತ್ತಿದೆ ಮತ್ತು ಪೋರ್ಟ್ 2ನಲ್ಲಿ ಪ್ರತಿಫಲಿಸುವ ಯಾವುದೇ ತರಂಗವು ಪೋರ್ಟ್ 4 ಆಗಿ ಇಲ್ಲಿಗೆ ಬರುತ್ತಿವೆ ಮತ್ತು ಅವು ಬೇರ್ಪಡುತ್ತಿವೆ ಇಲ್ಲಿಯವರೆಗೆ ನಾವು ಈ ಅಂಶವನ್ನು ಉಲ್ಲೇಖಿಸಿಲ್ಲ ಆದರೆ ಈಗ ನೀವು ನೋಡುತ್ತೀರಿ ವಾಸ್ತವವಾಗಿ ಯಾವುದೇ ತರಂಗ ಮಾರ್ಗದರ್ಶಿಯಲ್ಲಿ ಕೆಲವು ಇನ್ಸಿಡೆಂಟ್ ಶಕ್ತಿ ಮತ್ತು ಕೆಲವು ಪ್ರತಿಫಲಿತ ಶಕ್ತಿ ಇರುತ್ತದೆ ಆದರೆ ಈ 4 ಪೋರ್ಟ್ ಸಾಧನದೊಂದಿಗೆ ನಾನು ಅವುಗಳನ್ನು ಬೇರ್ಪಡಿಸಬಹುದು ಏಕೆಂದರೆ ಮುಖ್ಯ ಸಾಲಿನಲ್ಲಿ ಏನು ಇನ್ಸಿಡೆಂಟ್ ಆಗುತ್ತದೆಯೋ ಅದು ಇಲ್ಲಿಗೆ ಹೋಗುತ್ತದೆ ಇದು ಇಲ್ಲಿಗೆ ಬರುವುದೇ ಇಲ್ಲ ಅವು ಪ್ರತ್ಯೇಕವಾಗಿವೆ ಆದ್ದರಿಂದ ಇಲ್ಲಿಗೆ ಬಾರದ ಪ್ರತಿಫಲಿತ ತರಂಗದಿಂದ ಇನ್ಸಿಡೆಂಟ್ ಇಲ್ಲಿಗೆ ಬರುತ್ತದೆ ಇನ್ಸಿಡೆಂಟ್ ಇಲ್ಲಿಗೆ ಬರುವುದಿಲ್ಲ ಆದ್ದರಿಂದ ಪೋರ್ಟ್ 4 ಯಾವುದೇ ಇನ್ಸಿಡೆಂಟ್ ತರಂಗವನ್ನು ಹೊಂದಿಲ್ಲ ಈಗ ಪೋರ್ಟ್ 4 ಪ್ರತಿಫಲಿತ ತರಂಗವನ್ನು ಮಾತ್ರ ಹೊಂದಿದೆ ಮತ್ತು ಪೋರ್ಟ್ 3 ಕೇವಲ ಇನ್ಸಿಡೆಂಟ್ ತರಂಗವನ್ನು ಮಾತ್ರ ಹೊಂದಿದೆ ಅದು ಯಾವುದೇ ಪ್ರತಿಫಲಿತ ತರಂಗವನ್ನು ಹೊಂದಿಲ್ಲ ಆದ್ದರಿಂದ 3 ಮತ್ತು 4 ಅವು ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ತರಂಗಗಳನ್ನು ಬೇರ್ಪಡಿಸುತ್ತಿವೆ ಇದು ತುಂಬಾ ಒಳ್ಳೆಯದು ಏಕೆಂದರೆ ಇಡೀ ವಿಷಯವು ಒಟ್ಟು ಆದರೆ ವಾಸ್ತವವಾಗಿ 3 ಮತ್ತು 4 ರಲ್ಲಿ ನಾವು ಪ್ರತ್ಯೇಕ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ತರಂಗವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಇದನ್ನು ಬೇರ್ಪಡಿಸುವ ಈ ಸಾಮರ್ಥ್ಯವನ್ನು ನಿರ್ದೇಶನ ಎಂದು ಕರೆಯಲಾಗುತ್ತದೆ ಆದರ್ಶ ಡೈರೆಕ್ಷನಲ್ ಕಪ್ಲರ್ ಇದು ಈಗ ಇದು ನೀವು ನೋಡುವ ಸಾಧನವಾಗಿದೆ ಇದು ಡೈರೆಕ್ಷನಲ್ ಕಪ್ಲರ್ ಆಗಿದೆ ನೀವು ನೋಡಿ ನಾನು ಕಪಲ್ಡ್ ಪೋರ್ಟ್ನಲ್ಲಿ ನೋಡಿದ್ದೇನೆ ಶಕ್ತಿಯು ಮಾಪನಗೊಳ್ಳುತ್ತಿದೆ ನೀವು ಸಂವೇದಕವನ್ನು ಇಲ್ಲಿ ಸಂಪರ್ಕಿಸಿರುವುದನ್ನು ನೋಡುತ್ತೀರಿ ಶಕ್ತಿಯನ್ನು ಈ ಕಡೆಯಿಂದ ನೀಡಲಾಗುತ್ತಿದೆ ಶಕ್ತಿಯನ್ನು ಪೋರ್ಟ್1ರಲ್ಲಿ ನೀಡಲಾಗಿದೆ ಇದರ ಪೋರ್ಟ್ 4 ಪ್ರಯೋಗಾಲಯದಲ್ಲಿ ನಾವು ಬಳಸುವುದಿಲ್ಲ ಆದರೆ ನಿಜ ಜೀವನದಲ್ಲಿ ಡೈರೆಕ್ಷನಲ್ ಕಪ್ಲರ್ ಪೋರ್ಟ್ ಅನ್ನು ಸಹ ಬಳಸಲಾಗುತ್ತದೆ ಜಾಲ ವಿಶ್ಲೇಷಕದ ಒಳಗೆ ಪೋರ್ಟ್ 4ಅನ್ನು ಬಳಸುವ ವಿವಿಧ ಡೈರೆಕ್ಷನಲ್ ಕಪ್ಲರ್ಗಳಿವೆ ಇಲ್ಲಿ ಅದೇ ವಿಷಯ ಇದಕ್ಕೆ ವಿರುದ್ಧವಾದ ವಿಷಯ ಇಲ್ಲಿ ಕಪಲ್ಡ್ ಪೋರ್ಟ್ ಹೊಂದಿಕೆಯು ಮ್ಯಾಚ್ ಟರ್ಮಿನೇಶನ್ ಆಗಿದೆ ಮತ್ತು ನಾನು ಇಲ್ಲಿ ಶಕ್ತಿಯನ್ನು ಕಳುಹಿಸುತ್ತಿದ್ದೇನೆ ಈಗ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ತರಂಗವನ್ನು ಬೇರ್ಪಡಿಸುವುದು ನಾನು ಹೇಳಿದಂತೆ ಇನ್ಸಿಡೆಂಟ್ ತರಂಗವು ಪೋರ್ಟ್ 3ಕ್ಕೆ ಹೋಗುತ್ತದೆ ಇದು ಪೋರ್ಟ್ 2ರಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಪ್ರತಿಫಲಿತ ತರಂಗವು ಪೋರ್ಟ್ 4ಕ್ಕೆ ಹೋಗುತ್ತದೆ ಇದು ಪೋರ್ಟ್ 1ರಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಪೋರ್ಟ್ 3 ಮತ್ತು ಪೋರ್ಟ್ 4ನಲ್ಲಿ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ತರಂಗಗಳು ಮುಖ್ಯ ಸಾಲಿನಲ್ಲಿ ಬೇರ್ಪಡುತ್ತವೆ ಇದು ಜಾಲ ವಿಶ್ಲೇಷಣೆಯ ಆಧಾರವಾಗಿದೆ ಜಾಲ ವಿಶ್ಲೇಷಕದಿಂದ ಚದುರುವಿಕೆ ನಿಯತಾಂಕ ಅಳತೆಯ ಆಧಾರವಾಗಿದೆ ಆದ್ದರಿಂದ ಡೈರೆಕ್ಷನಲ್ ಕಪ್ಲರ್ ಅನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಈಗ ಡೈರೆಕ್ಷನಲ್ ಕಪ್ಲರ್ನ ಒಂದು ನಿರ್ದಿಷ್ಟ ರೂಪವನ್ನು ಹೈಬ್ರಿಡ್ ಕಪ್ಲರ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಈ ಜೋಡಿಸುವ ಅಂಶವು 3 ಡಿಬಿ ಆಗಿದೆ ಕಪ್ಲಿಂಗ್ ಫ್ಯಾಕ್ಟರ್ 3 ಡಿಬಿ ಎಂದರೆ ನಾನು ಪೋರ್ಟ್ 1ರಲ್ಲಿ ಯಾವುದೇ ಶಕ್ತಿಯನ್ನು ನೀಡಿದರೂ ಆ ಶಕ್ತಿಯ ಅರ್ಧದಷ್ಟು ಕಪಲ್ಡ್ ಪೋರ್ಟ್ಗೆ ಹೋಗುತ್ತದೆ ನೀವು ಅದನ್ನು ಮಾಡಿದರೆ ಅಲ್ಫಾ ಮತ್ತು ಬೀಟಾ ಆಗಿ ಹೊರಹೊಮ್ಮುತ್ತವೆ ಈಗ ನಾವು ಆರಂಭದಲ್ಲಿ ಹೇಳಿದ ಈ ಮ್ಯಾಜಿಕ್ ಟೀಅನ್ನು ರಾಟ್ ರೇಸ್ ಎಂದೂ ಕರೆಯುತ್ತಾರೆ ಅದು ಮೂಲತಃ ಈ ಹೈಬ್ರಿಡ್ ಸಂಯೋಜಕ ಆದ್ದರಿಂದ ಅದರ ಆಗಿದೆ ಇದು ಆಂಟಿಸಿಮೆಟ್ರಿಕ್ ಡೈರೆಕ್ಷನಲ್ ಕಪ್ಲರ್ ಕೂಡ ಆಗಿದೆ ಆದ್ದರಿಂದ ತೀಟಸಮನಾಗಿದ್ದರೆ ಸೊನ್ನೆಗೆ ಸಮನಾಗಿದ್ದಾರೆ ಮತ್ತು ಫೈ ಗೆ ಸಮನಾಗಿರುತ್ತದೆ ಆದ್ದರಿಂದ ಎಸ್ ಮ್ಯಾಟ್ರಿಕ್ಸ್ ಈ ರೀತಿ ಆಗುತ್ತದೆ ನೀವು ಅಲ್ಫಾ ಬೀಟಾ ತೀಟ ಮತ್ತು ಫೈ ಮೌಲ್ಯಗಳನ್ನು ಹಾಕಿದರೆ ಸಾಮಾನ್ಯ ಡೈರೆಕ್ಷನಲ್ ಕಪ್ಲರ್ಗಾಗಿ ನಾವು ಏನನ್ನು ಬಿಟ್ಟಿದ್ದೇವೆಯೋ ಅದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಇವು 4 ಅನ್ನೋನಗಳಾಗಿವೆ ಆದ್ದರಿಂದ ನೀವು ಈ ಆಯ್ಕೆಯನ್ನು ಮಾಡಿದರೆ ನೀವು ಈ ರೀತಿಯ ಡೈರೆಕ್ಷನಲ್ ಕಪ್ಲರ್ ಅನ್ನು ಪಡೆಯುತ್ತೀರಿ ಈಗ ಇದರ ಸೌಂದರ್ಯ ಏನು ಪೋರ್ಟ್ 1ರಲ್ಲಿ ನಾನು ಸಂಕೇತವನ್ನು ಅನ್ವಯಿಸಿದರೆ ಈ ಸಾಲನ್ನು ನೋಡಿ ಏನಾಗುತ್ತದೆ ಆ ಸಂಕೇತವು ಪೋರ್ಟ್ 2 ಮತ್ತು 3ರ ನಡುವೆ ವಿಂಗಡಿಸಲ್ಪಡುತ್ತದೆ ಅವುಗಳ ಹಂತವೂ ಒಂದೇ ಆಗಿರುತ್ತದೆ ಆದ್ದರಿಂದ 2ನೇ ಮತ್ತು 3ನೇ ಪೋರ್ಟ್ಗಳ ನಡುವೆ ಸಮನಾಗಿ ವಿಭಜನೆಯಾದ 2 ಇನ್ ಫೇಜ್ ಸಂಕೇತಗಳಿಂದಾಗಿ 4ನೇ ಪೋರ್ಟ್ಅನ್ನು ಪ್ರತ್ಯೇಕಿಸಲಾಗಿದೆ ಅದೇ ರೀತಿ ಪೋರ್ಟ್ 4ರಲ್ಲಿ ಸಂಕೇತವನ್ನು ಅನ್ವಯಿಸಿದರೆ ಈ 4ನೇ ಕಾಲಮ್ ಅನ್ನು ನೋಡಿ ಸಂಕೇತವನ್ನು ಎರಡು 2 ಮತ್ತು 3ನೇ ಪೋರ್ಟ್ಗಳ ನಡುವೆ ಸಮವಾಗಿ ವಿಭಜಿಸಲಾಗಿದೆ ಆದರೆ ಅಲ್ಲಿ ಅವುಗಳ ವಿರುದ್ಧ ಹಂತವಿದೆ ಮತ್ತು ಯಾವುದೇ ಸಂಕೇತವು ಪೋರ್ಟ್ 1ಗೆ ಹೋಗುವುದಿಲ್ಲ ಆದ್ದರಿಂದ ಪೋರ್ಟ್ 1ಅನ್ನು ಪ್ರತ್ಯೇಕಿಸಲಾಗಿದೆ ಅಂದರೆ ನಾನು ಅದನ್ನು ಪವರ್ ಡಿವೈಡರ್ ಆಗಿ ಬಳಸಬಹುದು ನಾನು ಪೋರ್ಟ್ 1 ಅಥವಾ ಪೋರ್ಟ್ 4ನಲ್ಲಿ ಸಂಕೇತವನ್ನು ನೀಡಿದರೆ ಎರಡೂ ಸಂದರ್ಭಗಳಲ್ಲಿ ಸಮಾನ ಶಕ್ತಿ 2 ಪೋರ್ಟ್ಗಳಲ್ಲಿ ಸಿಗುತ್ತಿದೆ ಅದನ್ನು 2 ಪೋರ್ಟ್ಗಳಾಗಿ ವಿಂಗಡಿಸಲಾಗುತ್ತಿದೆ ಈಗ ನಿಮ್ಮ ಹಾರೈಕೆಗೆ ಅನುಗುಣವಾಗಿ ನೀವು ಅದನ್ನು ಪೋರ್ಟ್ 1ರಲ್ಲಿ ನೀಡಿದರೆ ಸಮಾನ ಹಂತದಲ್ಲಿರುವ 2 ಡಿಬಿ ವಿಭಜಿತ ಶಕ್ತಿಯನ್ನು ನೀವು ಪಡೆಯಬಹುದು ನೀವು ಪೋರ್ಟ್ 4 ಗೆ ಶಕ್ತಿಯನ್ನು ನೀಡಿದರೆ ಅವು ವಿರುದ್ಧ ಹಂತದಲ್ಲಿವೆ ಆದ್ದರಿಂದ ಶಕ್ತಿ ವಿಭಾಗ ಆದರೆ 2 ವಿಧದ ಶಕ್ತಿ ವಿಭಾಗವನ್ನು ನೀವು ಇಲ್ಲಿಂದ ಪಡೆಯಬಹುದು ನೀವು ಅದನ್ನು ಪವರ್ ಕಂಬೈನರ್ ಆಗಿ ಸಹ ಪಡೆಯಬಹುದು ನೀವು ಈಗ ಅದೇ ಚದುರುವಿಕೆ ಮ್ಯಾಟ್ರಿಕ್ಸ್ಅನ್ನು ನೋಡುತ್ತೀರಿ ನಾನು ಈಗ ಪೋರ್ಟ್ 2 ಮತ್ತು 3ರಲ್ಲಿ ಸಂಕೇತವನ್ನು ಅನ್ವಯಿಸುತ್ತೇನೆ ಈಗ 2 ಎಂದರೆ ಇದು 3 ಇದು ಆದ್ದರಿಂದ ಇದು ರೇಖೀಯ ಸರ್ಕ್ಯೂಟ್ ನೀವು ಅದನ್ನು ಸೂಪರ್ ಇಂಪೋಸ್ ಮಾಡುತ್ತೀರಿ ಅಂದರೆ ನಾನು 2 ಮತ್ತು 3 ರಲ್ಲಿ ಶಕ್ತಿಯನ್ನು ನೀಡಿದರೆ ಸಂಕೇತವು ಪೋರ್ಟ್ 1 ಮತ್ತು ಪೋರ್ಟ್ 4ರಲ್ಲಿ ಮಾತ್ರ ಬರುತ್ತದೆ ಈಗ ಇದನ್ನು ಒಟ್ಟುಗೂಡಿಸಿ ಇದು 2 ಇದು ಸೊನ್ನೆ ಆಗಿದೆ ಅಂದರೆ ಪೋರ್ಟ್ 1ರಲ್ಲಿ ನಾನು ಯಾವುದೇ ಶಕ್ತಿಯನ್ನು ನೀಡಿದರೂ 2 ಮತ್ತು 3ರಲ್ಲಿ ಅವುಗಳ ಮೊತ್ತವನ್ನು ಮತ್ತು ಪೋರ್ಟ್4ರಲ್ಲಿ ನಾನು ಸೊನ್ನೆಯನ್ನು ಪಡೆಯುತ್ತೇನೆ ಅದಕ್ಕಾಗಿಯೇ ನಾನು 2 ಮತ್ತು 3ರಲ್ಲಿ ಇನ್ಫುಟ್ಅನ್ನು ನೀಡುತ್ತಿದ್ದೇನೆ ಎಂದೂ ನೀವು ಕಾಣಬಹುದು 1ರಲ್ಲಿ ನಾನು ಮೊತ್ತವನ್ನು 4ರಲ್ಲಿ ವ್ಯತ್ಯಾಸವನ್ನು ನಾನು ಪಡೆಯುತ್ತಿದ್ದೇನೆ ಆದ್ದರಿಂದ ಇದು ಬಹಳ ಮುಖ್ಯ ಏಕೆಂದರೆ ರಾಡರ್ ಇತ್ಯಾದಿಗಳಲ್ಲಿ ಕೋನವನ್ನು ನಿಖರವಾಗಿ ನಿರ್ಧರಿಸಲು ನಾನು ಪಡೆಯುತ್ತಿರುವ ಯಾವುದೇ ಸಂಕೇತವನ್ನು ನಾನು ಒಟ್ಟು ಗೂಡಿಸಬೇಕಾಗಿದೆ ಮತ್ತು ನಾನು ವಿಭಜಿಸಬೇಕಾಗಿದೆ ಮತ್ತು ನಾನು ಈ ಮೊತ್ತವನ್ನು ಭಾಗಿಸಿ ಸಂಕೇತವನ್ನು ವಿಭಜಿಸಿದರೆ ನಾವು ನಿಖರವಾದ ಕೋನದ ಅಳತೆಯನ್ನು ಪಡೆಯುತ್ತೇವೆ ಅದನ್ನು ಮೊನೋ ಪಲ್ಸ್ ತಂತ್ರ ಎಂದೂ ಕರೆಯಲಾಗುತ್ತದೆ ಅಲ್ಲಿ ಈ ರಾಟ್ ರೇಸ್ಅನ್ನು ಬಳಸಲಾಗುತ್ತದೆ ಆದರೆ ನಮ್ಮ ವಿಷಯದಲ್ಲಿ ಇದನ್ನು ಈಗ ಮ್ಯಾಜಿಕ್ ಎಂದೂ ಏಕೆ ಕರೆಯಲಾಗುತ್ತದೆ ಇದು ಮ್ಯಾಜಿಕ್ ಟೀಯ ಚಿತ್ರ ಎಂದೂ ನೀವು ನೋಡುತ್ತೀರಿ ನಾನು ಈ ಪೋರ್ಟ್ 4 ಸಾಧನವನ್ನು ಪವರ್ ಡಿವೈಡರ್ ಆಗಿ ಅಥವಾ ಪವರ್ ಕಂಬೈನರ್ ಆಗಿ ಬಳಸಬಹುದು ನಾವು ಈ ಉಪನ್ಯಾಸವನ್ನು ಪ್ರಾರಂಭಿಸಿದ್ದನ್ನು ನೆನಪಿಡಿ ನಾವು ಕೆಲವೊಮ್ಮೆ ವಿದ್ಯುತ್ ವಿಭಾಗಗಳನ್ನು ಮಾಡಬೇಕಾಗಿದೆ ಕೆಲವೊಮ್ಮೆ ವಿದ್ಯುತ್ ಸಂಯೋಜಕವನ್ನು ಮಾಡಬೇಕಾಗಿದೆ ಸಾಮಾನ್ಯವಾಗಿ ಅವು ವಿಭಿನ್ನ ಸಾಧನಗಳಾಗಿವೆ ಆದರೆ ರಾಟ್ ರೇಸ್ ಒಂದು ಸಾಧನವು ನಿಮಗೆ ಪವರ್ ಡಿವೈಡರ್ ಅಥವಾ ಪವರ್ ಕಂಬೈನರ್ಅನ್ನು ನೀಡಬಹುದು ಅದು ಕೂಡ ನೀವು ಒಂದು ಮೊತ್ತದ ಶಕ್ತಿಯನ್ನು ಅಥವಾ ಶಕ್ತಿಯ ವ್ಯತ್ಯಾಸವನ್ನು ಹೊಂದಿರಲಿ ನೀವು ಸಮಾನ ಹಂತದಲ್ಲಿ ವಿಭಜಿಸುತ್ತಿರಲಿ ಅಥವಾ ವಿರುದ್ಧ ಹಂತದಲ್ಲಿ ವಿಭಜನೆಯಾಗಲಿ ಅದು ನೀಡುತ್ತದೆ ಇದು ತರಂಗ ಮಾರ್ಗದರ್ಶಿ ಆವೃತ್ತಿಯಾಗಿದೆ ಡೈರೆಕ್ಷನಲ್ ಕಪ್ಲರ್ನ ಎಡಭಾಗದಲ್ಲಿ 2 ಸಮತಲಗಳಿವೆ ವಾಸ್ತವವಾಗಿ 2 ಒರ್ಥೋಗೊನಲ್ ಸಮತಲಗಳಲ್ಲಿ 2 ಟೀ ಜಂಕ್ಷನ್ಗಳಿವೆ ನಾಲ್ಕನೇ ಪೋರ್ಟ್ ಇಲ್ಲಿದೆ ಇದು ವ್ಯತ್ಯಾಸ ಪೋರ್ಟ್ ಇದು ಮೊತ್ತದ ಪೋರ್ಟ್ ಮತ್ತು ಇದು ಮುಖ್ಯ ರೇಖೆಯಾಗಿದೆ ಆದ್ದರಿಂದ ಇಲ್ಲಿ 2 ಸಹಾಯಕ ರೇಖೆಗಳಿವೆ ಎಂದು ನೀವು ನೋಡುತ್ತೀರಿ ಅದೇ ರೀತಿ ಇದು ಒಂದೇ ವಿಷಯದ ಪ್ಲಾನರ್ ಆವೃತ್ತಿಯಾಗಿದೆ ಇದು ರಾಟ್ ರೇಸ್ನಂತಿದೆನೀವು ಇಲ್ಲಿ ಶಕ್ತಿಯನ್ನು ನೀಡುತ್ತಿರುವಿರಿ ಅದು ಇಲ್ಲಿಗೆ ಬರುತ್ತಿದೆ ಇತ್ಯಾದಿ ಆದಕ್ಕಾಗಿಯೇ ಇದನ್ನು ರಾಟ್ ರೇಸ್ ಎಂದು ಕರೆಯಲಾಗುತ್ತದೆ ನಮ್ಮ ಲ್ಯಾಬ್ನಲ್ಲಿ ನಾವು ಈ ಶಕ್ತಿ ತಾಪನವನ್ನು ಹೊಂದಿದ್ದೇವೆ ನೀವು ಈ ವಿದ್ಯಾರ್ಥಿಗಳನ್ನು ನೋಡುತ್ತೀರಿ ಅವರು ಉಳಿಸಿಕೊಂಡಿದ್ದಾರೆ ಏಕೆಂದರೆ ಅವರು ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತಾರೆ ಯಾವ ಪವರ್ ಪೋರ್ಟ್ ಯಾವುದು ಎಂದು ಆದ್ದರಿಂದ ಈ 2 2ನೇ ಮತ್ತು 3ನೇ ಪೋರ್ಟ್ಗಳಾಗಿವೆ ಇದು ಪೋರ್ಟ್ 1 ಆಗಿರುತ್ತದೆ ಮತ್ತು ಇದು ಪೋರ್ಟ್ 4 ಇದು ವ್ಯತ್ಯಾಸ ಪೋರ್ಟ್ ಇದು ಮೊತ್ತದ ಪೋರ್ಟ್ ಈ ಎರಡು ನಿಮ್ಮ 2 ಆಗಿವೆ ಆದ್ದರಿಂದ ನಾವು 2 ಬಹಳ ಮುಖ್ಯವಾದ ಸಾಧನಗಳಾದ ರಾಟ್ ರೇಸ್ ಅಥವಾ ಮ್ಯಾಜಿಕ್ ಟೀ ಮತ್ತು ಡೈರೆಕ್ಷನಲ್ ಕಪ್ಲರ್ಗಳನ್ನು ನೋಡಿದ್ದೇವೆಂದು ನಾನು ಭಾವಿಸುತ್ತೇನೆ ಇವು ಎಸ್ ನಿಯತಾಂಕಗಳಾಗಿವೆ ಆದ್ದರಿಂದ ಎಸ್ ನಿಯತಾಂಕವು ಅದರ ಹಿಂದಿನ ಭೌತಶಾಸ್ತ್ರದಲ್ಲಿ ಏನು ನಡೆಯುತ್ತಿದೆ ಎಂಬುವುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ನೀಡುತ್ತದೆ ಈಗ ಟೋಟಲ್ ಪ್ರಕಾರ ನಾವು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಒಟ್ಟು ವೋಲ್ಟೇಜ್ ಒಟ್ಟು ಪ್ರವಾಹವು ಆ ಒಳಗಿನ ಚಿತ್ರವನ್ನೂ ನಮಗೆ ನೀಡುವುದಿಲ್ಲ ಆದರೆ ಎಸ್ ನಿಯತಾಂಕವು ತರಂಗವು ಹೇಗೆ ಹರಿಯುತ್ತಿದೆ ಎಂಬುವುದರ ಸಂಕೀರ್ಣವಾದ ಚಿತ್ರವನ್ನು ನಮಗೆ ನೀಡುತ್ತದೆ